ಇಂಜಿನಿಯರಿಂಗ್ ಗಣಿತ 2 ರ ಉಪನ್ಯಾಸಗಳಿಗೆ ಮರಳಿ ಸ್ವಾಗತ ಇದು ಫೊರಿಯರ್ ಸೀರೀಸ್ ಮತ್ತು ಇಂಟೆಗ್ರಲ್ ಟ್ರಾನ್ಸ್ ಫಾರ್ಮ್ ಗಳ ಬಗ್ಗೆ ಇರುವ 4ನೇ ಮಾಡ್ಯೂಲ್ ಈ 31ನೇ ಉಪನ್ಯಾಸದಲ್ಲಿ ಇಂದು ನಾವು ಟ್ರಿಗೊನೋಮೆಟ್ರಿಕ್ ಪೋಲಿನೋಮಿಯಲ್ ಹಾಗೂ ಟ್ರಿಗೊನೋಮೆಟ್ರಿಕ್ ಸೀರೀಸ್ ಗಳನ್ನು ಅಧ್ಯಯನ ಮಾಡಲಿದ್ದೇವೆ ನಾಲ್ಕನೇ ಮಾಡ್ಯೂಲ್ ಯಾವೆಲ್ಲಾ ವಿಷಯಗಳನ್ನು ಒಳಗೊಂಡಿದೆ ಎಂಬುದನ್ನು ಎಲ್ಲಕ್ಕಿಂತ ಮೊದಲು ನಾನು ನಿಮಗೆ ಹೇಳುತ್ತೇನೆ ಇದು ಫೊರಿಯರ್ ಸೀರೀಸ್ ಮತ್ತು ಇಂಟೆಗ್ರಲ್ ಟ್ರಾನ್ಸ್ ಫಾರ್ಮ್ ಗಳ ಬಗ್ಗೆ ಇರುವ ಕಾರಣ ಸಹಜವಾಗಿ ಇಲ್ಲಿ ಎರಡು ವಿಭಿನ್ನ ವಿಭಾಗಗಳಿವೆ ಒಂದು ಫೊರಿಯರ್ ಸೀರೀಸ್ ಕುರಿತಾಗಿ ಇದ್ದರೆ ಇನ್ನೊಂದು ಇಂಟೆಗ್ರಲ್ ಟ್ರಾನ್ಸ್ ಫಾರ್ಮ್ ನ ಬಗ್ಗೆ ಇರುತ್ತದೆ ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಸರಳವಾದ ಹಾಗೂ ಆವರ್ತಕ ಫಂಕ್ಷನ್ ಗಳಾದ ಸೈನ್ ಮತ್ತು ಕೊಸೈನ್ ಗಳನ್ನು ಬಳಸಿ ಫಂಕ್ಷನ್ ಗಳನ್ನು ಅಂದಾಜಿಸಲು ನಾವು ಫೊರಿಯರ್ ಸೀರೀಸ್ ಅನ್ನು ಬಳಸುತ್ತೇವೆ ಎರಡನೇ ಭಾಗದಲ್ಲಿ ನಾವು ಫೊರಿಯರ್ ಸೀರೀಸ್ ನ ಕೆಲವು ಉಪಯೋಗಗಳ ಬಗ್ಗೆ ಮಾತನಾಡಲಿದ್ದೇವೆ ಇಮೇಜ್ ಅನಾಲಿಸಿಸ್ ನಲ್ಲಿ ಇರುವ ಈ ಧ್ವನಿ ತರಂಗ ಗಳ ಹರಿಯುವಿಕೆಯ ವಿಶ್ಲೇಷಣೆ ಹಾಗೂ ಪಾರ್ಷಿಯಲ್ ಡಿಫ್ಫೆರೆನ್ಶಿಯಲ್ ಇಕ್ವೇಶನ್ ಗಳನ್ನೂ ಒಳಗೊಂಡು ಅನೇಕ ಡಿಫ್ಫೆರೆನ್ಶಿಯಲ್ ಇಕ್ವೇಶನ್ ಗಳ ಪರಿಹಾರಗಳು ಸೇರಿದಂತೆ ಫೊರಿಯರ್ ಸೀರೀಸ್ ಗೆ ಹಲವಾರು ಉಪಯೋಗಗಳಿವೆ ಎರಡನೆಯ ಭಾಗದಲ್ಲಿ ನಾವು ಇಂಟೆಗ್ರಲ್ ಟ್ರಾನ್ಸ್ ಫಾರ್ಮ್ ನ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ಈ ಫೊರಿಯರ್ ಸೀರೀಸ್ ನಿಂದ ಇಂಟೆಗ್ರಲ್ ಟ್ರಾನ್ಸ್ ಫಾರ್ಮ್ ಗೆ ಅದರಲ್ಲೂ ನಿರ್ದಿಷ್ಟವಾಗಿ ಫೊರಿಯರ್ ಟ್ರಾನ್ಸ್ ಫಾರ್ಮ್ ಗೆ ಇರುವ ಸಂಬಂಧವನ್ನು ಕೂಡ ನಾವು ಗಮನಿಸಲಿದ್ದೇವೆ ಈ ಸಂಬಂಧವನ್ನು ನಾವು ಅಧ್ಯಯನ ಮಾಡಲಿದ್ದೇವೆ ಹಾಗೂ ಸ್ಥೂಲವಾಗಿ ನಾವು ಎರಡು ಪ್ರಕಾರಗಳ ಇಂಟೆಗ್ರಲ್ ಟ್ರಾನ್ಸ್ ಫಾರ್ಮ್ ಗಳ ಬಗ್ಗೆ ಮಾತನಾಡಲಿದ್ದೇವೆ ಇದರಲ್ಲಿ ಒಂದು ಪ್ರಕಾರವಾದ ಫೊರಿಯರ್ ಟ್ರಾನ್ಸ್ ಫಾರ್ಮ್ ಫೊರಿಯರ್ ಸೀರೀಸ್ ಗೆ ನೇರವಾಗಿ ಸಂಬಂಧಿಸಿದೆ ಹಾಗೂ ಫೊರಿಯರ್ ಸೀರೀಸ್ ಇಂಟೆಗ್ರಲ್ ಟ್ರಾನ್ಸ್ ಫಾರ್ಮ್ ಗೆ ರೂಪಾಂತರಗೊಳ್ಳುವುದನ್ನು ನಾವು ನೋಡಲಿದ್ದೇವೆ ಇನ್ನೂ ಒಂದು ಬಗೆಯ ಇಂಟೆಗ್ರಲ್ ಟ್ರಾನ್ಸ್ ಫಾರ್ಮ್ ಆದ ಲಾಪ್ಲಸ್ ಟ್ರಾನ್ಸ್ ಫಾರ್ಮ್ ಅನ್ನು ಈ ಮಾಡ್ಯೂಲ್ ನಲ್ಲಿ ಚರ್ಚಿಸಲಿದ್ದೇವೆ ಇಂಟೆಗ್ರಲ್ ಟ್ರಾನ್ಸ್ ಫಾರ್ಮ್ ಅನ್ನು ನಾವು ಈ ರೀತಿಯಾಗಿ ವಿವರಿಸಬಹುದು ಮೂಲತಃ ಇಂಟೆಗ್ರಲ್ ಟ್ರಾನ್ಸ್ ಫಾರ್ಮ್ ಗೆ ಪ್ರೇರಣೆಯಾದ ಇನಿಶಿಯಲ್ ಮತ್ತು ಬೌಂಡರಿ ವ್ಯಾಲ್ಯೂ ಸಮಸ್ಯೆ ಗಳನ್ನು ನಾವು ಈ ಭಾಗದಲ್ಲಿ ನೇರವಾಗಿ ಪರಿಹರಿಸಲು ಪ್ರಯತ್ನಿಸುತ್ತೇವೆ ಈ ಇನಿಶಿಯಲ್ ಮತ್ತು ಬೌಂಡರಿ ವ್ಯಾಲ್ಯೂ ಸಮಸ್ಯೆ ಗಳಿಗೆ ಪರಿಹಾರವನ್ನು ಕಂಡು ಹಿಡಿಯುವುದು ಬಹಳ ಕಷ್ಟಕರವಾಗಿರುತ್ತದೆ ಇವುಗಳು ಏಕೈಕ ಪರಿಹಾರ ಇರಬೇಕಾದ ಒಂದು ಬಗೆಯ ಷರತ್ತುಗಳಿಗೆ ಸಂಬಂಧಿಸಿದ ಡಿಫ್ಫೆರೆನ್ಶಿಯಲ್ ಇಕ್ವೇಶನ್ ಗಳು ಈ ಕೆಲವು ಉಪನ್ಯಾಸಗಳಲ್ಲಿ ನಾವು ಆ ವಿಷಯವನ್ನು ಕಲಿಯುತ್ತೇವೆ ಸಾಮಾನ್ಯವಾಗಿ ನಾವು ಇನಿಶಿಯಲ್ ಮತ್ತು ಬೌಂಡರಿ ವ್ಯಾಲ್ಯೂ ಸಮಸ್ಯೆ ಗಳಿಗೆ ಇಂಟೆಗ್ರಲ್ ಟ್ರಾನ್ಸ್ ಫಾರ್ಮ್ ಅನ್ನು ಅನ್ವಯಿಸುತ್ತೇವೆ ಇದು ಸಾಧಾರಣವಾಗಿ ಸರಳವಾಗಿರುತ್ತದೆ ಇದು ಕೊಟ್ಟಿರುವ ಪಾರ್ಷಿಯಲ್ ಡಿಫ್ಫೆರೆನ್ಶಿಯಲ್ ಇಕ್ವೇಶನ್ ನ ಸಮಸ್ಯೆಯನ್ನು ಬೀಜಗಣಿತ ದ ಅಥವಾ ಸಾಧಾರಣ ಡಿಫ್ಫೆರೆನ್ಶಿಯಲ್ ಇಕ್ವೇಶನ್ ನ ಒಂದು ಸರಳವಾದ ಸಮಸ್ಯೆಯಾಗಿ ಪರಿವರ್ತಿಸುತ್ತದೆ ಇವೆರಡೂ ಪರಿಹರಿಸಲು ಸುಲಭವಾದ ಸಮಸ್ಯೆಗಳಾಗಿವೆ ಆನಂತರ ನಾವು ಮತ್ತೊಮ್ಮೆ ಇಂಟೆಗ್ರಲ್ ಟ್ರಾನ್ಸ್ ಫಾರ್ಮ್ ಅನ್ನು ಅನ್ವಯಿಸಿ ಪರಿಹಾರವನ್ನು ಪಡೆಯುತ್ತೇವೆ ಇದು ಒಂದು ರೀತಿಯ ವಿಧಾನವಾಗಿದೆ ಡಿಫ್ಫೆರೆನ್ಶಿಯಲ್ ಇಕ್ವೇಶನ್ ಗಳ ಪರಿಹಾರವನ್ನು ಪಡೆಯಲು ನಮ್ಮ ಉಪನ್ಯಾಸಗಳಲ್ಲಿ ಈ ಇಂಟೆಗ್ರಲ್ ಟ್ರಾನ್ಸ್ ಫಾರ್ಮ್ ಗಳನ್ನು ಬಳಸಿ ಇದನ್ನು ಪ್ರಮಾಣೀಕರಿತ್ತೇವೆ ಈ ಸಮಸ್ಯೆಗಳ ಪರಿಹಾರವನ್ನು ನಾವು ನೇರವಾಗಿ ಪಡೆಯಲು ಪ್ರಯತ್ನಿಸಿದರೆ ಅದು ಬಹಳ ಜಟಿಲವಾಗಿರುತ್ತದೆ ಆದರೆ ಇಂಟೆಗ್ರಲ್ ಟ್ರಾನ್ಸ್ ಫಾರ್ಮ್ ನ ಸಹಾಯದಿಂದ ಇವುಗಳು ತುಂಬಾ ಸರಳಗೊಳ್ಳುತ್ತವೆ ಆದ್ದರಿಂದ ನಾವು ಮೊದಲಿಗೆ ಫೊರಿಯರ್ ಸೀರೀಸ್ ನಿಂದ ಆರಂಭಿಸುತ್ತೇವೆ ಫೊರಿಯರ್ ಸೀರೀಸ್ ನ ವಿಷಯದ ಮೇಲೆ ಸುಮಾರಾಗಿ 10 ಉಪನ್ಯಾಸಗಳಿರುತ್ತವೆ ಅದಾದ ನಂತರ ಫೊರಿಯರ್ ಟ್ರಾನ್ಸ್ ಫಾರ್ಮ್ ನ ಬಗ್ಗೆ 10 ಉಪನ್ಯಾಸಗಳಿರುತ್ತವೆ ಆಮೇಲೆ ಲಾಪ್ಲಸ್ ಟ್ರಾನ್ಸ್ ಫಾರ್ಮ್ ವಿಷಯದ ಕುರಿತು ಸುಮಾರಾಗಿ ಇನ್ನೂ 10 ಉಪನ್ಯಾಸಗಳು ಇರುತ್ತವೆ ಇಂದಿನ ಈ ಉಪನ್ಯಾಸದಲ್ಲಿ ನಾವು ಆವರ್ತಕ ಫಂಕ್ಷನ್ ಗಳೆಂದರೆ ಏನು ಎಂಬುದನ್ನು ಚರ್ಚಿಸಲಿದ್ದೇವೆ ಏಕೆಂದರೆ ಆವರ್ತಕ ಫಂಕ್ಷನ್ ಗಳು ಹಾಗೂ ಫೊರಿಯರ್ ಸೀರೀಸ್ ಗಳ ನಡುವೆ ಸಂಬಂಧವಿದೆ ಆದ್ದರಿಂದ ನಾವು ಆವರ್ತಕ ಫಂಕ್ಷನ್ ಗಳು ಎಂದರೇನು ಎಂಬ ಪ್ರಶ್ನೆಯಿಂದ ಆರಂಭಿಸೋಣ ಫೊರಿಯರ್ ಸೀರೀಸ್ ಗಳನ್ನು ಚರ್ಚಿಸುವುದಕ್ಕೆ ಅಥವಾ ಮುಂದಿನ ಉಪನ್ಯಾಸದಲ್ಲಿ ಫೊರಿಯರ್ ಸೀರೀಸ್ ಗಳನ್ನು ನಿರ್ಮಿಸುವುದಕ್ಕೆ ಸಿದ್ಧವಾಗಲು ಇದು ಒಂದು ಮೂಲ ಪೀಠಿಕೆಯಾಗಿದೆ ಆದ್ದರಿಂದ ನಾವು ಟ್ರಿಗೊನೋಮೆಟ್ರಿಕ್ ಪೋಲಿನೋಮಿಯಲ್ ಹಾಗೂ ಟ್ರಿಗೊನೋಮೆಟ್ರಿಕ್ ಸೀರೀಸ್ ಗಳ ವಿಷಯ ಮಾತನಾಡಲಿದ್ದೇವೆ ಇಷ್ಟಲ್ಲದೇ ಎಲ್ಲವನ್ನೂ ಸೇರಿಸಿ ನಾವು ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ಎಂಬ ಶಬ್ದವನ್ನು ಈ ಉಪನ್ಯಾಸದಲ್ಲಿ ಬಳಸಲಿದ್ದೇವೆ ಈಗ ನಾನು ಆವರ್ತಕ ಫಂಕ್ಷನ್ ನಿಂದ ಆರಂಭಿಸುತ್ತಿದ್ದೇನೆ ಎಲ್ಲಾ 𝑡 ಗಳಿಗೆ 𝑓𝑡 𝑓𝑡 𝑇 ಆಗಿದ್ದರೆ ಆಗ ನಾವು 𝑓 ಅನ್ನು ಪೀರಿಯಡ್ 𝑇 ಇರುವ ಆವರ್ತಕ ಫಂಕ್ಷನ್ ಎಂದು ಕರೆಯುತ್ತೇವೆ ಇಲ್ಲಿ 𝑇 ಯನ್ನು ಫಂಕ್ಷನ್ ನ ಪೀರಿಯಡ್ ಎಂದು ಕರೆಯುತ್ತೇವೆ 𝑡 ಯ ಎಲ್ಲಾ ಮೌಲ್ಯಗಳಿಗೆ ಈ ಸಮೀಕರಣದ ಪಾಲನೆಯಾದರೆ ಆಗ ಈ ಫಂಕ್ಷನ್ ಅನ್ನು ಆವರ್ತಕ ಫಂಕ್ಷನ್ ಎಂದು ಕರೆಯುತ್ತೇವೆ ಈ ಸಮೀಕರಣವನ್ನು ಪಾಲಿಸುವ 𝑇 ಯನ್ನು ನಾವು ಫಂಕ್ಷನ್ ನ ಪೀರಿಯಡ್ ಎಂದು ಕರೆಯುತ್ತೇವೆ ಏಕೆಂದರೆ ಯಾವುದೇ ಒಂದು 𝑇 ಗೆ ಈ ಗುಣಲಕ್ಷಣವಿದ್ದರೆ ಆಗ 2𝑇 ಅಥವಾ 3𝑇 ಅಥವಾ 𝑇 ಯ ಬೇರೆ ಯಾವುದೇ ಅಪವರ್ತನ ಗಳಿಗೂ ಕೂಡ ಈ ಗುಣವಿರುತ್ತದೆ ಎಂಬುದನ್ನು ನಾವು ಮುಂದೆ ಗಮನಿಸಲಿದ್ದೇವೆ ಹಾಗಾಗಿ 𝑓𝑡 𝑓𝑡 𝑇 ಆಗಿದ್ದರೆ ಆಗ ನಮಗೆ 𝑓𝑡 𝑓𝑡 2𝑇 ಅಥವಾ 𝑓𝑡 23𝑇 ಇತ್ಯಾದಿ ಸಮೀಕರಣಗಳು ಕೂಡ ದೊರೆಯುತ್ತವೆ ಆದ್ದರಿಂದ ಈ ಸಮೀಕರಣವನ್ನು ಪಾಲಿಸುವ ಕನಿಷ್ಠ ಧನಾತ್ಮಕ ಮೌಲ್ಯ ವನ್ನು ನಾವು ಫಂಕ್ಷನ್ 𝑓𝑡 ಯ ಮೂಲಭೂತ ಅವಧಿ ಎಂದು ಕರೆಯುತ್ತೇವೆ ಹಾಗಾಗಿ ಈ T ಯು ಫಂಕ್ಷನ್ 𝑓 ನ ಪೀರಿಯಡ್ ಆಗಿದ್ದರೆ ಆಗ ನಾನು ಈಗಷ್ಟೇ ವಿವರಿಸಿದಂತೆ ಯಾವುದೇ 𝑛 ∈ ℕ ಗೆ 𝑛𝑇 ಕೂಡ 𝑓 ನ ಪೀರಿಯಡ್ ಆಗಿರುತ್ತದೆ ಸಾಮಾನ್ಯವಾಗಿ ನಾವು ಈ ಸಮೀಕರಣವನ್ನು ಪಾಲಿಸುವಂತಹ ಕನಿಷ್ಠ ಧನಾತ್ಮಕ 𝑇 ಅಂದರೆ ಮೂಲಭೂತ ಅವಧಿ ಯ ಬಗ್ಗೆ ಮಾತನಾಡುತ್ತಿದ್ದೇವೆ ಆವರ್ತಕ ಫಂಕ್ಷನ್ ನ ಕುತೂಹಲಕರವಾದ ಕೆಲವು ಗುಣಲಕ್ಷಣಗಳನ್ನು ನಾನು ಇಲ್ಲಿ ಒಂದೊಂದಾಗಿ ಹೇಳುತ್ತೇನೆ ಮೊದಲನೆಯದಾಗಿ ಎರಡು ಆವರ್ತಕ ಫಂಕ್ಷನ್ ಗಳ ಮೊತ್ತ ವ್ಯತ್ಯಾಸ ಹಾಗೂ ಗುಣಲಬ್ಧ ಮತ್ತು ಭಾಗಲಬ್ಧ ಗಳು ಕೂಡ ಆವರ್ತಕ ಫಂಕ್ಷನ್ ಗಳಾಗಿರುತ್ತವೆ ಆದ್ದರಿಂದ ನಮ್ಮಲ್ಲಿ ಎರಡು ಆವರ್ತಕ ಫಂಕ್ಷನ್ ಗಳಿದ್ದರೆ ಅವುಗಳ ಮೊತ್ತವು ಕೂಡ ಆವರ್ತಕ ಫಂಕ್ಷನ್ ಆಗಿರುತ್ತದೆ ಅವುಗಳ ಗುಣಲಬ್ದ ವು ಸಹ ಆವರ್ತಕವಾಗಿರುತ್ತದೆ ಅವುಗಳ ವ್ಯತ್ಯಾಸ ಅಂದರೆ ವ್ಯವಕಲನ ಕೂಡ ಆವರ್ತಕವಾಗಿರುತ್ತದೆ ಅವುಗಳ ಭಾಗಲಬ್ಧ ಕೂಡ ಅವರ್ತಕವಾಗಿರುತ್ತದೆ ಇದು ಆವರ್ತಕ ಫಂಕ್ಷನ್ ಗಳ ಒಂದು ಉತ್ತಮವಾದ ಗುಣಲಕ್ಷಣವಾಗಿದೆ ಉದಾಹರಣೆಗೆ ನಾವು 𝑓𝑥 sin 𝑥 sin 2𝑥 sin 3𝑥 ಎಂದು ತೆಗೆದುಕೊಳ್ಳೋಣ ಇಲ್ಲಿ ನಾವು 3 ಆವರ್ತಕ ಫಂಕ್ಷನ್ ಗಳನ್ನು ಕೂಡಿಸಿದ್ದೇವೆ sin 𝑥 ಒಂದು ಆವರ್ತಕ ಫಂಕ್ಷನ್ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ ಅದೇ ರೀತಿ sin 2𝑥 ಅಥವಾ sin 3𝑥 ಫಂಕ್ಷನ್ ಗಳು ಕೂಡ ಆವರ್ತಕವಾಗಿವೆ ಈ ಎಲ್ಲಾ ಆವರ್ತಕ ಫಂಕ್ಷನ್ ಗಳ ಪೀರಿಯೆಡ್ ಗಳು ಅಂದರೆ ಮೂಲಭೂತ ಅವಧಿ ಗಳು ವಿಭಿನ್ನವಾಗಿವೆ ಮೂರು ವಿಭಿನ್ನ ಆವರ್ತಕ ಫಂಕ್ಷನ್ ಗಳ ಮೊತ್ತವಾದ ಈ ಫಂಕ್ಷನ್ ನ ಪೀರಿಯಡ್ ಏನು ನಾವು ಪ್ರತಿಯೊಂದು ಫಂಕ್ಷನ್ ನ ಪೀರಿಯಡ್ ಗಳನ್ನು ಪ್ರತ್ಯೇಕವಾಗಿ ನೋಡುತ್ತೇವೆ ಮೊದಲನೇ ಫಂಕ್ಷನ್ ನ ಪೀರಿಯಡ್ 2𝜋 ಎಂದು ಎಲ್ಲರಿಗೂ ತಿಳಿದಿದೆ ಈಗ sin 2𝑥 ಅನ್ನು ತೆಗೆದುಕೊಂಡರೆ ಅದರ ಪೀರಿಯಡ್ ಅರ್ಧದಷ್ಟು ಆಗಿರುತ್ತದೆ ಏಕೆಂದರೆ ಇಲ್ಲಿ ನಾವು 2𝑥 ಅನ್ನು ಪರಿಗಣಿಸುತ್ತಿದ್ದೇವೆ ಸಾಮಾನ್ಯವಾಗಿ ನಾವು 2𝜋 ಯನ್ನು ಈ ಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ ಈ sine ಅಥವಾ cosine ಫಂಕ್ಷನ್ ನ ಪೀರಿಯಡ್ ದೊರೆಯುತ್ತದೆ ಆದ್ದರಿಂದ ಇಲ್ಲಿ ನಮಗೆ ಪೀರಿಯಡ್ 𝜋 ದೊರೆಯುತ್ತದೆ ಹಾಗೂ sin 3𝑥 ಫಂಕ್ಷನ್ ಗೆ 23ಪೀರಿಯಡ್ ಆಗಿ ದೊರೆಯುತ್ತದೆ ಆದ್ದರಿಂದ ಈ 3 ಪೀರಿಯಡ್ ಗಳು 2𝜋 𝜋 ಹಾಗೂ 23 ಆಗಿವೆ ಈ ಮೊತ್ತದ ಪೀರಿಯಡ್ ಅನ್ನು ಕಂಡು ಹಿಡಿಯಲು ನಾವು ಏನು ಮಾಡಬಹುದು ಈ ಮೂರು ಫಂಕ್ಷನ್ ಗಳ ಸಾಮಾನ್ಯ ಪೀರಿಯಡ್ ಅನ್ನು ಪಡೆದರಾಯಿತು ಅಷ್ಟೇ ಉದಾಹರಣೆಗೆ sin 𝑥 ನ ಪೀರಿಯಡ್ 2𝜋 ಹಾಗೂ ಈ sin 2𝑥 ನ ಪೀರಿಯಡ್ 𝜋 ಆದರೆ ನಾವು ಮೊದಲೇ ವಿವರಿಸಿದಂತೆ 𝜋 ಒಂದು ಪೀರಿಯಡ್ ಆಗಿದ್ದರೆ ಅಂದರೆ 𝜋 ಯ ನಂತರ ಫಂಕ್ಷನ್ ನ ಮೌಲ್ಯವು ಪುನರಾವರ್ತಿಸಿದರೆ ಆಗ 2𝜋 ನ ನಂತರವೂ ಅದು ಪುನರಾವರ್ತಿಸುತ್ತದೆ ಇದರ ಪರಿಣಾಮವಾಗಿ 𝜋 ಒಂದು ಪೀರಿಯಡ್ ಆಗಿದ್ದರೆ ಆಗ 𝑛𝜋 ಅನ್ನು ಕೂಡ ಪೀರಿಯಡ್ ಎಂದು ಕರೆಯುತ್ತೇವೆ ಇಲ್ಲಿ 2𝜋 ಕೂಡ ಫಂಕ್ಷನ್ ನ ಒಂದು ಪೀರಿಯಡ್ ಆಗಿದೆ ಹಾಗೂ ಈ ಫಂಕ್ಷನ್ ಗೆ ನಾನು 3 ರಿಂದ ಗುಣಿಸಿದಾಗ ಮತ್ತೊಮ್ಮೆ 2𝜋 ಕೂಡ ಆ ಫಂಕ್ಷನ್ ನ ಒಂದು ಪೀರಿಯಡ್ ಆಗಿದೆ ಹೀಗಾಗಿ ಈ ಎಲ್ಲಾ ಮೂರು ಫಂಕ್ಷನ್ ಗಳ ಸಾಮಾನ್ಯ ಪೀರಿಯಡ್ 2𝜋 ಆಗಿದೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬಹುದು ಇದರ ಪರಿಣಾಮವಾಗಿ ನಾವು 𝑓𝑥 ಫಂಕ್ಷನ್ ನ ಪೀರಿಯಡ್ ಬಗ್ಗೆ ಮಾತನಾಡಬಹುದು ಏಕೆಂದರೆ 2𝜋 ಅವಧಿಯ ಬಳಿಕ ಈ ಫಂಕ್ಷನ್ ನ ಮೌಲ್ಯವು ಪುನರಾವರ್ತಿಸುತ್ತದೆ ಇದು 𝜋 ಯ ನಂತರ ಹಾಗೂ ಸಹಜವಾಗಿ 2𝜋 ಯ ನಂತರ ಕೂಡ ಪುನರಾವರ್ತಿಸುತ್ತದೆ ಮತ್ತು ಇದು ಕೂಡ 2𝜋 ಯ ನಂತರ ಪುನರಾವರ್ತಿಸುತ್ತದೆ ಹಾಗಾಗಿ sin 𝑥 sin 2𝑥 ಮತ್ತು cos 3𝑥 ಈ ಮೂರು ಫಂಕ್ಷನ್ ಗಳ ಸಾಮಾನ್ಯ ಪೀರಿಯಡ್ ಆದ 2𝜋 ಅವಧಿಯ ಬಳಿಕ ಈ ಮೊತ್ತದ ಫಂಕ್ಷನ್ ನ ಮೌಲ್ಯವು ಕೂಡ ಪುನರಾವರ್ತಿಸುತ್ತದೆ ಆದ್ದರಿಂದ ಈ ಫಂಕ್ಷನ್ ನ ಪೀರಿಯಡ್ 2𝜋 ಆಗಿದೆ 𝑓𝑥 2𝜋 sin𝑥 2𝜋 sin2𝑥 2𝜋 cos3𝑥 2𝜋 ಆದಕಾರಣ ಇದನ್ನು ನಾವು ಸ್ಪಷ್ಟವಾಗಿ ಗಮನಿಸಬಹುದು ಹಾಗಾದರೆ ಇಲ್ಲಿ ಏನಾಗುತ್ತಿದೆ 𝑓𝑥 ನಲ್ಲಿ 𝑥 ಅನ್ನು 𝑥 2𝜋 ನಿಂದ ಬದಲಾಯಿಸಿದ್ದೇವೆ ಹಾಗಾಗಿ ಇದು 4𝜋 ಆಗುತ್ತದೆ ಮತ್ತು ಇದು 6𝜋 ಆಗಿದೆ ಈಗ ಈ sin𝑥 2𝜋 sin 𝑥 ಆಗುತ್ತದೆ ಇಲ್ಲಿಯೂ ಕೂಡ sin2𝑥 4𝜋 sin 2𝑥 ಆಗಿದೆ ಮತ್ತು ಇದು ಕೂಡ sin 3𝑥 ಆಗುತ್ತದೆ ಏಕೆಂದರೆ ಎಲ್ಲಾ ಫಂಕ್ಷನ್ ಗಳ ಪೀರಿಯಡ್ ಗಳು 𝜋 2𝜋 ಅಥವಾ 23 ಆಗಿವೆ ಈ ಫಂಕ್ಷನ್ ಗಳು sin 𝑥 sin 2𝑥 sin 3𝑥 ಹಾಗಾಗಿ ನಮಗೆ ಮತ್ತೊಮ್ಮೆ ಅದೇ ಫಂಕ್ಷನ್ 𝑓𝑥 ಸಿಗುತ್ತದೆ ಆದ್ದರಿಂದ ಇದು 2𝜋 ಪೀರಿಯಡ್ ಇರುವ ಒಂದು ಆವರ್ತಕ ಫಂಕ್ಷನ್ ಏಕೆಂದರೆ 𝑓𝑥 2𝜋 𝑓𝑥 ಹಾಗೂ 2𝜋 ಈ ಫಂಕ್ಷನ್ ನ ಮೂಲಭೂತ ಅವಧಿ ಏಕೆಂದರೆ 2𝜋 ಗಿಂತ ಕಡಿಮೆಯಾಗಿರುವ ಯಾವುದೇ ಸಾಮಾನ್ಯ ಪೀರಿಯಡ್ ಇಲ್ಲ ಆದ್ದರಿಂದ 2𝜋 ಇದರ ಮೂಲಭೂತ ಅವಧಿ ಆಗುತ್ತದೆ ಇಲ್ಲಿ ನಾವು ಇನ್ನೊಂದು ಕುತೂಹಲಕಾರಿಯಾದ ಗುಣಲಕ್ಷಣವನ್ನು ಚರ್ಚಿಸೋಣ ಪೀರಿಯಡ್ 𝑇 ಇರುವ ಒಂದು ಆವರ್ತಕ ಫಂಕ್ಷನ್ 𝑇 ಅಂತರ ವಿರುವ ಯಾವುದೇ ಒಂದು ಇಂಟರ್ವಲ್ ನ ಮೇಲೆ ಇಂಟಗ್ರೇಬಲ್ ಆಗಿದ್ದರೆ ಆಗ ಅದು ಅಷ್ಟೇ ಅಂತರದ ಬೇರೆ ಯಾವುದೇ ಇಂಟರ್ವಲ್ ನ ಮೇಲೆ ಇಂಟಗ್ರೇಬಲ್ ಆಗಿರುತ್ತದೆ ಹಾಗೂ ಸ್ವಾರಸ್ಯಕರವಾದ ವಿಷಯವೆಂದರೆ ಸಮಾನ ಉದ್ದ 𝑇 ಇರುವ ಇಂಟರ್ವೆಲ್ ಗಳ ಮೇಲೆ ಇಂಟೆಗ್ರಲ್ ನ ಮೌಲ್ಯವು ಸಮಾನವಾಗಿರುತ್ತದೆ ಇಲ್ಲಿ ಒಂದು ಆವರ್ತಕ ಫಂಕ್ಷನ್ ಇಂಟೆಗ್ರಂಡ್ ಆಗಿರಬೇಕು ಹಾಗೂ ಇಂಟರ್ವಲ್ ನ ಗಾತ್ರ ಫಂಕ್ಷನ್ ನ ಪೀರಿಯಡ್ ಗೆ ಸಮನಾಗಿರಬೇಕು ಆಗ ಇಂಟೆಗ್ರಲ್ ನ ಮೌಲ್ಯವು ಸಮನಾಗಿರುತ್ತದೆ ಇಂಟರ್ವಲ್ ಗಳ ಗಾತ್ರ T ಆಗಿರಬೇಕು ಆಗ ಇಂಟೆಗ್ರಲ್ ನ ಮೌಲ್ಯವು ಸಮನಾಗಿರುತ್ತದೆ ಇದನ್ನು ಇನ್ನೂ ಹೆಚ್ಚು ವಿಸ್ತಾರವಾಗಿ ವಿವರಿಸುತ್ತೇನೆ 𝑓𝑥 ಪೀರಿಯಡ್ T ಇರುವ ಒಂದು ಆವರ್ತಕ ಫಂಕ್ಷನ್ ಆಗಿರಲಿ ಇದನ್ನು ನಾವು 𝑎 ಇಂದ 𝑎 𝑇 ವರೆಗೆ ಇಂಟಿಗ್ರೇಟ್ ಮಾಡಿದರೆ ಅಥವಾ b ಇಂದ b 𝑇 ವರೆಗೆ ಇಂಟಿಗ್ರೇಟ್ ಮಾಡಿದರೆ ನಮಗೆ ಒಂದೇ ಉತ್ತರ ದೊರೆಯುತ್ತದೆ ಇಲ್ಲಿ ಇಂಟರ್ವಲ್ ನ ಗಾತ್ರ ಅಥವಾ ಉದ್ದ T ಆಗಿದೆ ಹಾಗೂ ಇಲ್ಲಿಯೂ ಕೂಡ ಇಂಟರ್ವಲ್ ನ ಉದ್ದ T ಆಗಿದೆ ಆದ್ದರಿಂದ ಇದನ್ನು ನಾವು 0 ದಿಂದ T ವರೆಗೆ ಇಂಟಿಗ್ರೇಟ್ ಮಾಡಿದರೆ ನಮಗೆ ಈ ಎಲ್ಲಾಇಂಟೆಗ್ರಲ್ ಗಳ ಮೌಲ್ಯ ಒಂದೇ ದೊರೆಯುತ್ತದೆ ಇಂಟರ್ವಲ್ ನ ಉದ್ದ ಸಂಪೂರ್ಣ ಪೀರಿಯಡ್ T ಆಗಿರಬೇಕು ಅಷ್ಟೇ ಇದನ್ನು ನಾವು ಈ ರೇಖಾಕೃತಿಯಿಂದ ಕಲ್ಪಿಸಿಕೊಳ್ಳಬಹುದು ನಾವು ಈ ಆವರ್ತಕ ಫಂಕ್ಷನ್ ಅನ್ನು ಇಲ್ಲಿಂದ ಇಲ್ಲಿವರೆಗೆ ಇಂಟಿಗ್ರೇಟ್ ಮಾಡುತ್ತಿದ್ದೇವೆ ಮತ್ತು ಇದು ನಮ್ಮಲ್ಲಿದೆ ಅದಾದ ನಂತರ ನಾವು ಮತ್ತೊಮ್ಮೆ ಇಲ್ಲಿಂದ ಆರಂಭಿಸುತ್ತೇವೆ ಇತ್ಯಾದಿ ಇದು ಆವರ್ತಕ ಫಂಕ್ಷನ್ ಆದ್ದರಿಂದ ಇಲ್ಲಿಂದ ಇಲ್ಲಿವರೆಗೆ ಆ ಪೀರಿಯಡ್ ಮುಗಿಯುತ್ತದೆ ಈ ಬಿಂದುವಿನಿಂದ ಈ ಬಿಂದುವಿನ ವರೆಗೆ ಒಂದು ಪೀರಿಯಡ್ ಆಗಿದೆ ನಾವು 𝑎 ಇಂದ 𝑎 𝑇 ವರೆಗೆ ಇಂಟಿಗ್ರೇಟ್ ಮಾಡಿದರೆ ಅಂದರೆ ನಾವು ಈ ಬಿಂದು 𝑎 ಇಂದ ಆರಂಭಿಸಿ ಈ ಪೀರಿಯಡ್ T ಯನ್ನು ಪೂರೈಸಿದರೆ ಇಲ್ಲಿ ಹೊರಗೆ ಬಿಟ್ಟಿರುವ ಭಾಗವನ್ನು ವಾಸ್ತವವಾಗಿ ನಾವು ಇಲ್ಲಿ ಸರಿದೂಗಿಸಿದ್ದೇವೆ ಈ 𝑓𝑥 ನ ವಕ್ರರೇಖೆ ಯ ಕೆಳಗೆ ಇರುವ ವಿಸ್ತೀರ್ಣವು ಈ ಎರಡು ಆಯತ ಗಳ ವಿಸ್ತೀರ್ಣಕ್ಕೆ ಸಮವಾಗಿದೆ ಒಂದು ಇದಾದರೆ ಇನ್ನೊಂದು ಇದು ಈಗ ನಾವು ಇನ್ನೊಂದು ಬಿಂದು 𝑏 ಇಂದ ಆರಂಭಿಸಿದರೆ ಅದೇ ರೀತಿಯ ಸನ್ನಿವೇಶ ಎದುರಾಗುತ್ತದೆ ನಾವು ಇಲ್ಲಿ ಹೊರಗೆ ಬಿಟ್ಟಿರುವ ಭಾಗವನ್ನು ಉದಾಹರಣೆಗೆ ಇಲ್ಲಿ ಸರಿದೂಗಿಸಲಾಗಿದೆ ಕೊನೆಯಲ್ಲಿ ನಾವು 𝑎 ಇಂದ 𝑎 𝑇 ವರೆಗೆ ಅಥವಾ 𝑏 ಇಂದ 𝑏 𝑇 ವರೆಗೆ ಇಂಟಿಗ್ರೇಟ್ ಮಾಡಿದರೂ ಯಾವುದೇ ಸಂದರ್ಭದಲ್ಲಿಯೂ ಈ ಎರಡು ಆಯತಗಳ ವಿಸ್ತೀರ್ಣಗಳ ಮೊತ್ತ 0 ದಿಂದ T ವರೆಗೆ ಇಂಟಿಗ್ರೇಟ್ ಮಾಡಿದ ವಿಸ್ತೀರ್ಣಕ್ಕೆ ಸಮನಾಗಿರುತ್ತದೆ ಇಲ್ಲಿಯೂ ಸಹ ಇಂಟೆಗ್ರಲ್ ನ ಮೌಲ್ಯವು ಈ ಎರಡು ಆಯತಗಳ ವಿಸ್ತೀರ್ಣವನ್ನು ಒಳಗೊಂಡಿರುತ್ತದೆ ನಮ್ಮಲ್ಲಿ ಯಾವುದೇ ಒಂದು ಆವರ್ತಕ ಫಂಕ್ಷನ್ ಇದ್ದ ಸಂದರ್ಭದಲ್ಲಿ ನಾವು ಅದನ್ನು ಯಾವುದೇ ಬಿಂದುವಿನಿಂದ ಆ ಬಿಂದುವಿಗೆ ಪೀರಿಯಡ್ 𝑇 ಕೂಡಿಸಿ ಸಿಗುವ ಬಿಂದುವಿನ ವರೆಗೆ ಇಂಟಿಗ್ರೇಟ್ ಮಾಡಬಹುದು ಅದು 𝑏 ಇಂದ 𝑏 𝑇 ವರೆಗೆ ಅಥವಾ 0 ದಿಂದ 0 𝑇 ವರೆಗೆ ಇದ್ದಿರಬಹುದು ಯಾವುದೇ ಬಿಂದುವಿನಿಂದ ನಾವು ಆರಂಭಿಸಿ ಒಂದು ಸಂಪೂರ್ಣ ಪೀರಿಯಡ್ ಅನ್ನು ಪೂರ್ಣಗೊಳಿಸಿದರೆ ಆ ಎಲ್ಲಾ ಇಂಟೆಗ್ರಲ್ ಗಳ ಮೌಲ್ಯ ಗಳು ಸಮನಾಗಿರುತ್ತವೆ ಇದು ಆವರ್ತಕ ಫಂಕ್ಷನ್ ಗಳ ಒಂದು ಗಮನಾರ್ಹ ಗುಣಲಕ್ಷಣವಾಗಿದೆ ಈಗ ನಾವು ಟ್ರಿಗೊನೋಮೆಟ್ರಿಕ್ ಪೋಲಿನೋಮಿಯಲ್ ಗಳನ್ನು ಆಮೇಲೆ ಟ್ರಿಗೊನೋಮೆಟ್ರಿಕ್ ಸೀರೀಸ್ ಗಳನ್ನು ಪರಿಶೀಲಿಸುತ್ತೇವೆ 𝑛 ಆರ್ಡರ್ ನ ಟ್ರಿಗೊನೋಮೆಟ್ರಿಕ್ ಪೋಲಿನೋಮಿಯಲ್ ಅನ್ನು ಈ ರೀತಿಯಾಗಿ ವ್ಯಾಖ್ಯಾನಿಸುತ್ತೇವೆ ಯಾವುದೇ ಒಂದು ಸ್ಥಿರಸಂಖ್ಯೆ ಹಾಗೂ sine ಮತ್ತು cosine ಫಂಕ್ಷನ್ ಗಳ ಮೊತ್ತ ಇವುಗಳ ಜೊತೆಗೆ sine ಮತ್ತು cosine ಟರ್ಮ್ ಗಳ ಮುಂದೆ ಕೆಲವು ಗುಣಾಂಕ ಗಳನ್ನು ಸೇರಿಸಲಾಗಿದೆ sin ಮತ್ತು cos ಟರ್ಮ್ ಗಳಿರುವ ಇಂತಹ 𝑛 ಟರ್ಮ್ ಗಳನ್ನು ಕೂಡಿಸಿರುವ ಕಾರಣ ಇದನ್ನು ನಾವು 𝑛 ಆರ್ಡರ್ ನ ಟ್ರಿಗೊನೋಮೆಟ್ರಿಕ್ ಪೋಲಿನೋಮಿಯಲ್ ಎಂದು ಕರೆಯುತ್ತೇವೆ ಇದನ್ನು ನಾವು 𝑆𝑛𝑥 ನಿಂದ ಸೂಚಿಸುತ್ತೇವೆ ಈ ಎಲ್ಲಾ sine ಮತ್ತು cosine ಟರ್ಮ್ ಗಳ ಸಾಮಾನ್ಯ ಪೀರಿಯಡ್ ಟ್ರಿಗೊನೋಮೆಟ್ರಿಕ್ ಪೋಲಿನೋಮಿಯಲ್ ನ ಪೀರಿಯಡ್ ಆಗಿದೆ ಏಕೆಂದರೆ ಇಲ್ಲಿ ನಾವು ಏನು ಮಾಡುತ್ತಿದ್ದೇವೆ ನಾವು cosine sine cosine sine ಫಂಕ್ಷನ್ ಗಳನ್ನು ಕೂಡಿಸುತ್ತಿದ್ದೇವೆ ಈ ಸಂದರ್ಭದಲ್ಲಿ ಇಲ್ಲಿರುವ ಈ ಸೀಮಿತ ಮೊತ್ತದ ಸಾಮಾನ್ಯ ಪೀರಿಯಡ್ ಅನ್ನು ಪಡೆಯಬೇಕೆಂದರೆ ಅದು ಈ ಟ್ರಿಗೊನೋಮೆಟ್ರಿಕ್ ಪೋಲಿನೋಮಿಯಲ್ ಅನ್ನು ನಿರ್ಮಿಸಲು ಇಲ್ಲಿ ಕೂಡಿಸುತ್ತಿರುವ ಎಲ್ಲಾ ಫಂಕ್ಷನ್ ಗಳ ಸಾಮಾನ್ಯ ಪೀರಿಯಡ್ ಆಗಿರುತ್ತದೆ ಆದ್ದರಿಂದ 𝑘 1 ಆದಾಗ ಅದು cosxl ಮತ್ತು sinxl ಅದಾದ ಮೇಲೆ cos2xl ಮತ್ತು sin2xl ಇತ್ಯಾದಿ ನಮಗೆ cosnxl ಮತ್ತು sinnxl ಸಿಗುವವರೆಗೆ ಇದು ಮುಂದುವರಿಯುತ್ತದೆ ಇವುಗಳ ಸಾಮಾನ್ಯ ಪೀರಿಯಡ್ ಅನ್ನು ನೀವು ಪಡೆಯಬೇಕಾದರೆ ಹಿಂದಿನ ಸರಳವಾದ ಉದಾಹರಣೆಯನ್ನು ನೆನಪಿಸಿಕೊಳ್ಳಿ ಅದರಲ್ಲಿ ಸಾಮಾನ್ಯ ಪೀರಿಯಡ್ ಮೊದಲನೇ ಫಂಕ್ಷನ್ ನಿಂದಲೇ ದೊರಕಿತ್ತು ಏಕೆಂದರೆ ಇಲ್ಲಿಯೂ ಕೂಡ ಎರಡು ಪಟ್ಟು 3 ಪಟ್ಟು 𝑛 ಪಟ್ಟು ಇರುವ ಕಾರಣ ಈ ಫಂಕ್ಷನ್ ಗಳ ಪೀರಿಯಡ್ ಗಳು ಕಡಿಮೆ ಇರುತ್ತವೆ ಎಲ್ಲಕ್ಕಿಂತ ದೊಡ್ಡದಾದ ಪೀರಿಯಡ್ ಮೊದಲನೇ ಫಂಕ್ಷನ್ ನಿಂದ ದೊರೆಯುತ್ತದೆ ಹಾಗೂ ಮೊದಲ ಫಂಕ್ಷನ್ ನ ಪೀರಿಯಡ್ ಉಳಿದ ಪೀರಿಯಡ್ ಗಳ ಅಪವರ್ತನ ಆಗಿರುತ್ತದೆ ಅವುಗಳಿಗೆ ನೈಜಸಂಖ್ಯೆ ಗಳಿಂದ ಗುಣಿಸಿದಾಗ ನಮಗೆ ಮೊದಲನೇ ಪೀರಿಯಡ್ ದೊರೆಯುತ್ತದೆ ಆದ್ದರಿಂದ ಇದು ಸಾಮಾನ್ಯ ಪೀರಿಯಡ್ ಆಗುತ್ತದೆ ಹಾಗಾಗಿ ಸಾಮಾನ್ಯ ಪೀರಿಯಡ್ 2𝜋 ಆಗಿದೆ ಅದನ್ನು ನಾವು ಈಗ l ನಿಂದ ಭಾಗಿಸಬೇಕು ನಮಗೆ 2𝑙 ದೊರೆಯುತ್ತದೆ ಈ ಎಲ್ಲಾ ಫಂಕ್ಷನ್ ಗಳ ಮೊತ್ತವಾದ ಈ ಟ್ರಿಗೊನೋಮೆಟ್ರಿಕ್ ಪೋಲಿನೋಮಿಯಲ್ ನ ಪೀರಿಯಡ್ ಈ ಫಂಕ್ಷನ್ ಗಳ ಸಾಮಾನ್ಯ ಪೀರಿಯಡ್ 2𝑙 ಆಗಿದೆ ಆದ್ದರಿಂದ ಈ ಫಂಕ್ಷನ್ ಅಥವಾ ಪೋಲಿನೋಮಿಯಲ್ 𝑆𝑛𝑥 ನ ಪೀರಿಯಡ್ 2𝑙 ಆಗಿದೆ ಈಗ 𝑘 ಯು 1 ರಿಂದ ಈ 𝑛 ನ ಬದಲಾಗಿ ಅನಂತ ದವರೆಗೆ ಹೋದರೆ ಅಂದರೆ ನಾವು ಅಸಂಖ್ಯಾತ ಟರ್ಮ್ ಗಳನ್ನು ಪರಿಗಣಿಸಿದರೆ ಆಗ ನಮಗೆ ಇನ್ಫೈನೈಟ್ ಸೀರೀಸ್ ದೊರೆಯುತ್ತದೆ ಈ ಸೀರೀಸ್ ಕನ್ವರ್ಜ್ ಆಗಬೇಕಾಗಿಲ್ಲ ಆದರೆ ಇದು ಕನ್ವರ್ಜ್ ಆದಾಗ ಇದು ಕೂಡ 2𝑙 ಪೀರಿಯಡ್ ಇರುವ ಒಂದು ಆವರ್ತಕ ಫಂಕ್ಷನ್ ಆಗಿರುತ್ತದೆ ಏಕೆಂದರೆ 𝑛 ಒಂದು ಸೀಮಿತ ಸಂಖ್ಯೆ ಯಾಗಿದ್ದರೆ 𝑆𝑛𝑥 ನ ಪೀರಿಯಡ್ 2𝑙 ಎಂಬುದನ್ನು ನಾವು ಈಗಾಗಲೇ ನೋಡಿದ್ದೇವೆ ಇಲ್ಲಿ ನಾವು ಈ ಟರ್ಮ್ ಗಳನ್ನು ಸೇರಿಸುತ್ತಾ ಬರುತ್ತೇವೆ ಆದರೆ ಸಾಮಾನ್ಯ ಪೀರಿಯಡ್ ಬದಲಾಗುವುದಿಲ್ಲ ಅದು 2𝑙 ಆಗಿಯೇ ಉಳಿಯುತ್ತದೆ ಆದ್ದರಿಂದ ಈ ಸೀರೀಸ್ ಕನ್ವರ್ಜ್ ಆದರೆ ಆಗ ಇದು ಯಾವ ಫಂಕ್ಷನ್ ಗೆ ಕನ್ವರ್ಜ್ ಆಗುವುದೋ ಅದು ಒಂದು 2𝑙 ಆವರ್ತಕ ಫಂಕ್ಷನ್ ಆಗಿರುತ್ತದೆ ಮುಂದಿನ ಉಪನ್ಯಾಸದಲ್ಲಿ ಫೊರಿಯರ್ ಸೀರೀಸ್ ಅನ್ನು ವಿವರಿಸಲು ನಮಗೆ ಬೇಕಾಗಿರುವ ಇನ್ನೊಂದು ಮಾಹಿತಿ ಇದು ಇಲ್ಲಿ ನಾವು cosine ಮತ್ತು sine ಫಂಕ್ಷನ್ ಗಳ ಪರಿಭಾಷೆಯಲ್ಲಿ ಟ್ರಿಗೊನೋಮೆಟ್ರಿಕ್ ಪೋಲಿನೋಮಿಯಲ್ ಅನ್ನು ಮತ್ತು ಟ್ರಿಗೊನೋಮೆಟ್ರಿಕ್ ಸೀರೀಸ್ ಅಥವಾ ಇನ್ಫೈನೈಟ್ ಟ್ರಿಗೊನೋಮೆಟ್ರಿಕ್ ಸೀರೀಸ್ ಅನ್ನು ಪರಿಚಯಿಸಿದ್ದೇವೆ ಒಂದು ಟಿಪ್ಪಣಿ sine ಹಾಗೂ cosine ಗಳು ಅತಿ ಸರಳವಾದ ಫಂಕ್ಷನ್ ಗಳು ಹಾಗೂ ಈ ಪ್ರತಿಯೊಂದು ಫಂಕ್ಷನ್ ನ ರೇಖಾಚಿತ್ರ ನಮಗೆ ತಿಳಿದಿದೆ ಆದರೆ ಅವುಗಳ ಮೊತ್ತವು ಬಹು ಜಟಿಲವಾಗಿರಬಹುದು ಈ ಮಾತನ್ನು ಇಲ್ಲಿ ನಾನು ಸ್ಪಷ್ಟಗೊಳಿಸ ಬಯಸುತ್ತೇನೆ ಏಕೆಂದರೆ ಹಲವಾರು ಕ್ಲಿಷ್ಟವಾದ ಫಂಕ್ಷನ್ ಗಳನ್ನು ಈ sine ಮತ್ತು cosine ಗಳ ಪರಿಭಾಷೆಯಲ್ಲಿ ಪ್ರತಿನಿಧಿಸಬಹುದು ಎಂಬುದನ್ನು ಮುಂದೆ ನಾವು ನೋಡಲಿದ್ದೇವೆ ನಾವು ಈಗಷ್ಟೇ ನೋಡಿರುವ sin 𝑥 sin 2𝑥 ಮತ್ತು sin 3𝑥 ಗಳ ಒಂದು ಸರಳವಾದ ಉದಾಹರಣೆಯನ್ನು ನಾವು ತೆಗೆದುಕೊಂಡರೆ ಈ ಫಂಕ್ಷನ್ ನ ಪೀರಿಯಡ್ 2𝜋 ಆಗಿದೆ ಏಕೆಂದರೆ ಈ ಮೂರು ಫಂಕ್ಷನ್ ಗಳ ಸಾಮಾನ್ಯ ಪೀರಿಯಡ್ ಇಲ್ಲಿ 2𝜋 ಆಗಿದೆ ಆದ್ದರಿಂದ ಇವುಗಳ ಮೊತ್ತವಾದ ಈ ಫಂಕ್ಷನ್ ನ ಪೀರಿಯಡ್ ಕೂಡ 2𝜋 ಆಗುತ್ತದೆ ನಾವು ಇದರ ನಕ್ಷೆಯನ್ನು ಬಿಡಿಸಿದರೆ ಏನಾಗುತ್ತದೆ sine ಮತ್ತು cosine ಫಂಕ್ಷನ್ ಗಳ ನಕ್ಷೆಗಳಿಂದ ನಾವು ಪ್ರಾಯಶಃ ನಿರೀಕ್ಷಿಸಿದಂತೆ ಇದು ಅಷ್ಟೇನೂ ಸರಳವಾಗಿಲ್ಲ ಎಂದು ನಾವು ಕಾಣಬಹುದು ಇದನ್ನು ನಾವು 0 ದಿಂದ ಪ್ರಾರಂಭಿಸಿದರೆ ಈ ನಕ್ಷೆಯು ಇಲ್ಲಿ ವಕ್ರವಾಗಿ ಬಾಗುತ್ತದೆ ಅದೇ ರೀತಿ ಈ 2𝜋 ವರೆಗೆ ಹೋಗುತ್ತದೆ ಅದಾದ ನಂತರ ನಕ್ಷೆಯು ಪುನರಾವರ್ತಿಸುತ್ತದೆ ಇದು ಒಂದು ಪೀರಿಯಡ್ ಫಂಕ್ಷನ್ ಇಲ್ಲಿಂದ ಆರಂಭಿಸಿ ಈ ಬಿಂದುವಿನ ವರೆಗೆ ಹೋಗುತ್ತದೆ ಆಮೇಲೆ ಅದರ ಮೌಲ್ಯವು ಪುನರಾವರ್ತಿಸುತ್ತದೆ ಹಾಗಾಗಿ ಇಲ್ಲಿಂದ ಈ ಬಿಂದುವಿನ ವರೆಗೆ ಇದು ಒಂದು ಪೀರಿಯಡ್ ಅಂದರೆ ಅದು 2𝜋 ಆಗಿದೆ ಆದ್ದರಿಂದ ಈ ಬಿಂದುವಿನಲ್ಲಿ ನಾವು 2𝜋 ನ ಸಮೀಪದಲ್ಲಿ ಇದ್ದೇವೆ ನಂತರ ಅದರ ಮೌಲ್ಯಗಳು ಪುನರಾವರ್ತಿಸುತ್ತವೆ ಹೀಗೆ ಕೇವಲ ಈ 3 ಸರಳವಾದ ಫಂಕ್ಷನ್ ಗಳ ಮೊತ್ತವು ಈ ರೀತಿಯ ಸಂಕೀರ್ಣವಾದ ವರ್ತನೆಯನ್ನು ಪ್ರತಿನಿಧಿಸುತ್ತದೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಟರ್ಮ್ ಗಳಿರುವ ಅಥವಾ ಅಸಂಖ್ಯಾತ ಟರ್ಮ್ ಗಳಿರುವ ಅದೂ ಕೂಡ sine ಮತ್ತು cosine ಗಳೊಂದಿಗೆ ಕೆಲವು ಗುಣಾಂಕಗಳಿರುವ ಸಾಧ್ಯತೆಗಳಿದ್ದರೆ ಆಗ ಏನಾಗಬಹುದೆಂದು ನಾವು ಕಲ್ಪಿಸಿಕೊಳ್ಳಬಹುದು ಆದ್ದರಿಂದ ನಮಗೆ ಬೇಕಾಗಿರುವ ಫಂಕ್ಷನ್ ಅನ್ನು sine ಮತ್ತು cosine ಗಳ ಪರಿಭಾಷೆಯಲ್ಲಿ ಪಡೆಯಬಹುದಾದ ಸಂಪೂರ್ಣ ಸಾಧ್ಯತೆಗಳಿವೆ ಫೊರಿಯರ್ ಸೀರೀಸ್ ನಲ್ಲಿ ನಾವು ಇದನ್ನೇ ಮಾಡುತ್ತೇವೆ ಮುಂದಿನ ಉಪನ್ಯಾಸದಲ್ಲಿ ನಾವು ಇದನ್ನು ಗಮನಿಸಲಿದ್ದೇವೆ ನಾವು ಈ ಮೊದಲೇ ಚರ್ಚಿಸಿದಂತೆ ಈ 3 ಫಂಕ್ಷನ್ ಗಳ ಸಾಮಾನ್ಯ ಪೀರಿಯಡ್ ಆದ 2𝜋 ಈ ಫಂಕ್ಷನ್ ನ ಪೀರಿಯಡ್ ಆಗಿರುತ್ತದೆ ಈಗ ನಾವು ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ನ ಒಂದು ಆಸಕ್ತಿದಾಯಕವಾದ ಗುಣಲಕ್ಷಣವನ್ನು ನೋಡೋಣ ಹಾಗಾದರೆ ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ಎಂದರೇನು sin 𝑥 cos 𝑥 sin 2𝑥 cos 3𝑥 ಇತ್ಯಾದಿ ಫಂಕ್ಷನ್ ಗಳನ್ನು ಒಳಗೊಂಡಿರುವ ಅಂದರೆ sine ಹಾಗೂ cosine ಫಂಕ್ಷನ್ ಗಳಿಂದ ನಿರ್ಮಿಸಲಾಗಿರುವ ಸಿಸ್ಟಮ್ ಅನ್ನು ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ಎಂದು ಕರೆಯುತ್ತೇವೆ 𝜙𝑥 ಮತ್ತು 𝜓𝑥 ಎಂಬ ಎರಡು ಫಂಕ್ಷನ್ ಗಳ ಗುಣಲಬ್ಧ ವನ್ನು ಒಂದು ನಿರ್ದಿಷ್ಟ ಇಂಟರ್ವಲ್ 𝑎 𝑏 ಯ ಮೇಲೆ ಇಂಟಿಗ್ರೇಟ್ ಮಾಡಿದಾಗ ಅದರ ಮೌಲ್ಯ 0 ದೊರೆತರೆ ಆಗ 𝜙𝑥 ಮತ್ತು 𝜓𝑥 ಫಂಕ್ಷನ್ ಗಳು ಈ ಇಂಟರ್ವಲ್ 𝑎 𝑏 ಯ ಮೇಲೆ ಪರಸ್ಪರ ಓರ್ಥೋಗೊನಲ್ ಆಗಿವೆ ಎಂದು ಹೇಳುತ್ತೇವೆ ಅಂದರೆ ಎರಡು ಫಂಕ್ಷನ್ ಗಳ ಗುಣಲಬ್ಧವನ್ನು ಒಂದು ಇಂಟರ್ವಲ್ 𝑎 𝑏 ಯ ಮೇಲೆ ಇಂಟಿಗ್ರೇಟ್ ಮಾಡಿದಾಗ ನಮಗೆ 0 ದೊರಕಿದರೆ ಆಗ ನಾವು ಆ ಎರಡು ಫಂಕ್ಷನ್ ಗಳು ಈ ಇಂಟರ್ವಲ್ ನ ಮೇಲೆ ಓರ್ಥೋಗೊನಲ್ ಆಗಿವೆ ಎಂದು ಹೇಳುತ್ತೇವೆ 1 cos 𝑥 sin 𝑥 cos 2𝑥 sin 2𝑥 ಈ ಸರಳವಾದ ಫಂಕ್ಷನ್ ಗಳಿಂದ ನಿರ್ಮಿಸಲಾಗಿರುವ ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ಅನ್ನು ನಾವು ಮೂಲಭೂತ ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ಎಂದು ಕರೆಯುತ್ತೇವೆ ಈ ಸರಣಿಯನ್ನು ನಾವು ನಮಗೆ ಬೇಕಾದ ಸಂಖ್ಯೆಗಳಿಗೆ ಮುಂದುವರಿಸಬಹುದು ಈ ಮೂಲಭೂತ ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ −𝜋 𝜋 ಈ ಇಂಟರ್ವಲ್ ನ ಮೇಲೆ ಓರ್ಥೋಗೊನಲ್ ಆಗಿವೆ ಎಂದು ನಾವು ಸಾಧಿಸಲಿದ್ದೇವೆ ವಾಸ್ತವವಾಗಿ ನಾವು 2𝜋 ಗಾತ್ರದ ಬೇರೆ ಯಾವುದೇ ಇಂಟರ್ವಲ್ ಅನ್ನು ಉದಾಹರಣೆಗೆ 0 2𝜋 ಅಥವಾ 𝑎 𝑎 2𝜋 ಯನ್ನು ತೆಗೆದುಕೊಂಡರೂ ಅದರ ಮೇಲೆ ನಮ್ಮ ಸಿಸ್ಟಮ್ ಓರ್ಥೋಗೊನಲ್ ಆಗಿರುತ್ತವೆ ಏಕೆಂದರೆ ಈ ಸಿಸ್ಟಮ್ ನ ಎಲ್ಲಾ ಫಂಕ್ಷನ್ ಗಳ ಸಾಮಾನ್ಯ ಪೀರಿಯಡ್ ಇಲ್ಲಿ 2𝜋 ಆಗಿದೆ ಆದ್ದರಿಂದ ಈ ಸಿಸ್ಟಮ್ ಇಂಟರ್ವಲ್ −𝜋 𝜋 ನ ಮೇಲೆ ಓರ್ಥೋಗೊನಲ್ ಆಗಿವೆ ಅಥವಾ 0 2𝜋 ಅಥವಾ ನಾವು ಬೇರೆ ಯಾವುದೇ ಸಂಖ್ಯೆ 𝑎 ಯನ್ನು ಮತ್ತು 𝑎 2𝜋 ಅನ್ನು ತೆಗೆದುಕೊಂಡರೂ ಕೂಡ ಅದರ ಮೇಲೆ ನಮ್ಮ ಸಿಸ್ಟಮ್ ಓರ್ಥೋಗೊನಲ್ ಆಗಿವೆ ಈ ಮೂಲಭೂತ ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ಓರ್ಥೋಗೊನಲ್ ಆಗಿವೆ ಅಂದರೆ ಏನರ್ಥ ನಾವು ಈ ಸಿಸ್ಟಮ್ ನಿಂದ ಯಾವುದೇ ಎರಡು ಫಂಕ್ಷನ್ ಗಳನ್ನು ತೆಗೆದುಕೊಂಡರೆ ಉದಾಹರಣೆಗೆ ನಾವು 1 ಮತ್ತು cos 2𝑥 ಗಳನ್ನು ತೆಗೆದುಕೊಂಡು ಅವುಗಳನ್ನು ಗುಣಿಸಿ 1 × cos 2𝑥 ಅನ್ನು - 𝜋 ಇಂದ 𝜋 ವರೆಗೆ ಇಂಟಿಗ್ರೇಟ್ ಮಾಡಿದರೆ ಅದರ ಮೌಲ್ಯ 0 ಸಿಗಬೇಕು ಇದು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ ಆದರೆ ನಾವು ಮುಂದಿನ ಸ್ಲೈಡ್ ನಲ್ಲಿ ಇದನ್ನು ಔಪಚಾರಿಕವಾಗಿ ಸಾಧಿಸಲಿದ್ದೇವೆ ನಾವು ಈ ಸಿಸ್ಟಮ್ ನಿಂದ ಯಾವುದೇ ಎರಡು ಫಂಕ್ಷನ್ ಗಳನ್ನು ತೆಗೆದುಕೊಂಡು ಅವುಗಳ ಗುಣಲಬ್ದವನ್ನು - 𝜋 ಇಂದ 𝜋 ವರೆಗೆ ಇಂಟಿಗ್ರೇಟ್ ಮಾಡಿದರೆ ಅದರ ಮೌಲ್ಯ 0 ಆಗಿರುತ್ತದೆ ಇದನ್ನು ನಾವು ಈಗ ನೋಡಲಿದ್ದೇವೆ ನಾವು ಹಲವು ನಿದರ್ಶನಗಳನ್ನು ತೆಗೆದುಕೊಳ್ಳೋಣ 𝑛 ≠ 0 ಎಂದು ಪರಿಗಣಿಸಿದರೆ ಅದು 0 ಒಂದು ಹೊರತುಪಡಿಸಿ ಯಾವುದೇ ನೈಜಸಂಖ್ಯೆ ಆಗಿರಬಹುದು ಆಗ ಬೇರೆ ಯಾವುದೇ sine ಅಥವಾ cosine ಫಂಕ್ಷನ್ ನ ಜೊತೆಗೆ ಸ್ಥಿರ ಫಂಕ್ಷನ್ 1 ಓರ್ಥೋಗೊನಲ್ ಆಗಿರುವುದನ್ನು ಈ ಕೆಳಗಿನ ಇಂಟೆಗ್ರಲ್ ಗಳಿಂದ ನಾವು ನೋಡಬಹುದು ಎಲ್ಲಕ್ಕಿಂತ ಮೊದಲು ನಾವು ಏನನ್ನು ಹುಡುಕುತ್ತಿದ್ದೇವೆ ಫಂಕ್ಷನ್ 1 ಕೂಡ ಈ ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ನ ಮೆಂಬರ್ ಫಂಕ್ಷನ್ ಆಗಿದೆ ಆದ್ದರಿಂದ ನಾವು 1 ಅನ್ನು ಬೇರೆ ಯಾವುದೇ sine ಅಥವಾ cosine ಫಂಕ್ಷನ್ ಅಂದರೆ sin 𝑥 sin 2𝑥 cos 𝑥 cos 2𝑥 ಇತ್ಯಾದಿ ಜೊತೆಗೆ ತೆಗೆದುಕೊಳ್ಳುತ್ತೇವೆ ಇಲ್ಲಿ ನಾವು ಈ ಎರಡು ಫಂಕ್ಷನ್ ಗಳು ಓರ್ಥೋಗೊನಲ್ ಆಗಿವೆ ಎಂದು ತೋರಿಸುತ್ತೇವೆ ಫಂಕ್ಷನ್ 1 ಈ ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ನ ಬೇರೆ ಯಾವುದೇ ಮೆಂಬರ್ ಫಂಕ್ಷನ್ ಜೊತೆಗೆ ಓರ್ಥೋಗೊನಲ್ ಆಗಿದೆ ಉದಾಹರಣೆಗೆ ಇಲ್ಲಿ 1 ಮತ್ತು cos 𝑛𝑥 ಅನ್ನು ತೆಗೆದುಕೊಳ್ಳಿ ಇಲ್ಲಿ 𝑛 0 ವನ್ನು ಹೊರತುಪಡಿಸಿ ಬೇರೆ ಯಾವುದೇ ನೈಜ ಸಂಖ್ಯೆ ಯಾಗಿದೆ ಏಕೆಂದರೆ 𝑛 ಅನ್ನು 0 ಆಗಿ ತೆಗೆದುಕೊಂಡರೆ ಆಗ cos 𝑛𝑥 ನ ಮೌಲ್ಯ 1 ಆಗುತ್ತದೆ ಈ ಸನ್ನಿವೇಶದಲ್ಲಿ ನಾವು ಒಂದೇ ಫಂಕ್ಷನ್ ಅನ್ನು ಎರಡು ಬಾರಿ ತೆಗೆದುಕೊಂಡು ಅದರ ವರ್ಗ ವನ್ನು ಪರಿಗಣಿಸುತ್ತೇವೆ ಅಂತಹ ಸಂದರ್ಭವನ್ನು ನಾವು ತಪ್ಪಿಸಿ ಕೊಳ್ಳುತ್ತೇವೆ ನಾವು ಯಾವಾಗಲೂ ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ನ ಎರಡು ವಿಭಿನ್ನ ಫಂಕ್ಷನ್ ಗಳನ್ನು ತೆಗೆದುಕೊಳ್ಳುತ್ತೇವೆ ಇದು ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ನ ಒಂದು ಮೆಂಬರ್ ಫಂಕ್ಷನ್ ಆದರೆ ಇದು ಇನ್ನೊಂದು ಮೆಂಬರ್ ಫಂಕ್ಷನ್ ಇವುಗಳ ಗುಣಲಬ್ಧ cos 𝑛𝑥 ಅಷ್ಟೇ ಇದನ್ನು ನಾವು −𝜋 ಇಂದ 𝜋 ವರೆಗೆ ಇಂಟಿಗ್ರೇಟ್ ಮಾಡಿದರೆ ನಮಗೆ sin nxn −𝜋 ಇಂದ 𝜋 ವರೆಗೆ ದೊರೆಯುತ್ತದೆ sin 𝑛𝜋 ನ ಮೌಲ್ಯ 0 ಹಾಗೂ sin 𝑛𝜋 ನ ಮೌಲ್ಯ ಕೂಡ 0 ಆದ್ದರಿಂದ ಇದರ ಉತ್ತರ 0 ದೊರೆಯುತ್ತದೆ ಆದ್ದರಿಂದ 1 ರ ಜೊತೆಗೆ cosine ಸಮೂಹದ ಯಾವುದೇ ಫಂಕ್ಷನ್ cos 𝑥 cos 2𝑥 cos 3𝑥 cos 5𝑥 ಇತ್ಯಾದಿ ತೆಗೆದುಕೊಂಡರೆ ಇವುಗಳು 2 ಎರಡು ಪರಸ್ಪರ ಓರ್ಥೋಗೊನಲ್ ಆಗಿರುತ್ತವೆ ಅದೇ ರೀತಿಯಾಗಿ 1 ರ ಜೊತೆಗೆ ನಾವು ನಮ್ಮ ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ಇಂದ sine ಸಮೂಹದ ಯಾವುದೇ ಮೆಂಬರ್ ಫಂಕ್ಷನ್ ಅನ್ನು ತೆಗೆದುಕಂಡರೆ ಮತ್ತೊಮ್ಮೆ ನಮಗೆ cos nxn −𝜋 ಇಂದ 𝜋 ವರೆಗೆ ದೊರೆಯುತ್ತದೆ ಅಥವಾ sin 𝑛𝑥 ಒಂದು ಬೆಸ ಫಂಕ್ಷನ್ ಆಗಿರುವುದರಿಂದ ಇದರ ಮೌಲ್ಯ 0 ಆಗುತ್ತದೆ ಆದ್ದರಿಂದ ಈ ಇಂಟೆಗ್ರಲ್ ನ ಮೌಲ್ಯವು ಕೂಡ 0 ಆಗಿದೆ ಇಲ್ಲಿಯವರೆಗೆ ನಾವು ಫಂಕ್ಷನ್ 1 cosine ಸಮೂಹದ ಅಥವಾ sine ಸಮೂಹದ ಯಾವುದೇ ಮೆಂಬರ್ ಫಂಕ್ಷನ್ ನ ಜೊತೆಗೆ ಓರ್ಥೋಗೊನಲ್ ಆಗಿದೆ ಎಂದು ನೋಡಿದ್ದೇವೆ ಆದರೆ ನಾವು ಎರಡು ವಿಭಿನ್ನ ಫಂಕ್ಷನ್ ಗಳನ್ನು ತೆಗೆದುಕೊಳ್ಳುವ ಬದಲಾಗಿ ಒಂದೇ ಫಂಕ್ಷನ್ ಅನ್ನು ಎರಡು ಬಾರಿ ತೆಗೆದುಕೊಂಡರೆ ಉದಾಹರಣೆಗೆ cos 𝑛𝑥 cos 𝑛𝑥 ಅಂದರೆ cos 𝑥 cos 𝑥 ಅಥವಾ cos 2𝑥 ನ ಜೊತೆ cos 2𝑥 ಆಗ ನಮಗೆ ಈ ಕೆಳಗಿನ ಫಲಿತಾಂಶ ಸಿಗುತ್ತದೆ ಇದನ್ನು ನಾವು ಪರಿಶೀಲಿಸಬಹುದು ನಾವು ಈ ಮೊದಲು ಕೊಟ್ಟಿರುವ ವ್ಯಾಖ್ಯಾನದ ಪ್ರಕಾರ ಒಂದು ಸಿಸ್ಟಮ್ ಓರ್ಥೋಗೊನಲ್ ಆಗಿದೆ ಎಂದು ಹೇಳಬೇಕಾದರೆ ನಾವು ಯಾವುದೇ ಎರಡು ವಿಭಿನ್ನ ಮೆಂಬರ್ ಫಂಕ್ಷನ್ ಗಳನ್ನು ತೆಗೆದುಕೊಂಡರೆ ಮಾತ್ರವೇ ಅವುಗಳು ಪರಸ್ಪರ ಓರ್ಥೋಗೊನಲ್ ಆಗಿರಬೇಕು ಒಂದೇ ಫಂಕ್ಷನ್ ಅನ್ನು ಎರಡು ಬಾರಿ ತೆಗೆದುಕೊಂಡಾಗ ಅಲ್ಲ ಇಲ್ಲಿ ನಾವು ಒಂದೇ ಫಂಕ್ಷನ್ ಅನ್ನು ಎರಡು ಬಾರಿ ತೆಗೆದುಕೊಂಡಿದ್ದೇವೆ ನಾವು cos 𝑛𝑥 ಅನ್ನು cos 𝑛𝑥 ಜೊತೆಗೆ ತೆಗೆದುಕೊಂಡಿದ್ದೇವೆ ಇಲ್ಲಿ 𝑛 ಒಂದೇ ಆಗಿದೆ ನಾವು ಒಂದೇ ಫಂಕ್ಷನ್ ಅನ್ನು ಎರಡು ಬಾರಿ ತೆಗೆದುಕೊಂಡ ಸಂದರ್ಭದಲ್ಲಿ ಇದರ ಮೌಲ್ಯ 0 ಆಗುವುದಿಲ್ಲ ಇದರ ಮೌಲ್ಯ ಏನು ಎಂಬುದು ಈಗ ನಾವು ನೋಡಲಿದ್ದೇವೆ ಈ ಇಂಟೆಗ್ರಲ್ ನ ಮೌಲ್ಯವನ್ನು ಪಡೆಯಲು ನಾವು cos2 𝑛𝑥 ಅನ್ನು cos 2𝑛𝑥 ಗೆ ಪರಿವರ್ತಿಸುತ್ತೇವೆ cos2 nx1cos 2nx2 ಎಂಬ ಟ್ರಿಗೊನೋಮೆಟ್ರಿಕ್ ಸಮಾನತೆ ಯನ್ನು ಇಲ್ಲಿ ನಾವು ಬಳಸುತ್ತೇವೆ ಆಗ ಇದರ ಮೌಲ್ಯವಾಗಿ 𝜋 ದೊರೆಯುತ್ತದೆ ಅದು 𝜋 ಹೇಗೆ ಮೊದಲ ಇಂಟೆಗ್ರಂಡ್ 12 ಈ ಇಂಟೆಗ್ರಲ್ - 𝜋 ಇಂದ 𝜋 ವರೆಗೆ 𝑑𝑥 ಇಲ್ಲಿ 𝑑𝑥 ನ ಅಗತ್ಯವಿದೆ ಮತ್ತು ಎರಡನೆಯ ಇಂಟೆಗ್ರಲ್ ನಲ್ಲಿ ಮತ್ತೊಮ್ಮೆ 12 - 𝜋 ಇಂದ 𝜋 ವರೆಗೆ ಹಾಗೂ cos 2𝑛𝑥 𝑑𝑥 ಇದೆ ನಾವು ಈಗಷ್ಟೇ ಮೇಲೆ ನೋಡಿದಂತೆ ಯಾವುದೇ ಸಂಖ್ಯೆ 𝑛 ಗೆ ಈ cos 2𝑛𝑥 𝑑𝑥 ಇದರ ಮೌಲ್ಯ 0 ಆಗುತ್ತದೆ ಆದ್ದರಿಂದ ಈ ಇಂಟೆಗ್ರಲ್ ನ ಮೌಲ್ಯ 0 ಆಗಿದೆ ಆದರೆ ಇದು 2𝜋 ಆದ್ದರಿಂದ ಮೊದಲನೇ ಇಂಟೆಗ್ರಲ್ ನ ಮೌಲ್ಯ 𝜋 ಆಗುತ್ತದೆ ಹಾಗಾಗಿ ನಮಗೆ ಇದರ ಮೌಲ್ಯ 𝜋 ಸಿಗುತ್ತದೆ ಇಲ್ಲಿ ನಮಗೆ 𝜋 ದೊರೆತಿದೆ ಆದ್ದರಿಂದ cos2 𝑛𝑥 𝑑𝑥 ನ ಇಂಟೆಗ್ರಲ್ ನ ಮೌಲ್ಯ 𝜋 ಆಗಿದೆ ಆದ್ದರಿಂದ ನಾವು ಈ ಸಮೂಹದ ಒಂದೇ ಫಂಕ್ಷನ್ ಅನ್ನು ಎರಡು ಬಾರಿ ತೆಗೆದುಕೊಂಡಾಗ ನಮಗೆ ಅದರ ಮೌಲ್ಯ 𝜋 ಆಗಿ ದೊರೆಯುತ್ತದೆ ಅದೇ ರೀತಿಯಲ್ಲಿ ನಾವು ಒಂದೇ sine ಮೆಂಬರ್ ಫಂಕ್ಷನ್ sin 𝑛𝑥 sin 𝑛𝑥 ಅನ್ನು sine ಸಮೂಹದಿಂದ ತೆಗೆದುಕೊಂಡಾಗ ಆ ಸಂದರ್ಭದಲ್ಲೂ ಕೂಡ sin2 𝑛𝑥1 cos 2nx2 ಈ ಸೂತ್ರವನ್ನು ಬಳಸಿದರೆ ನಮಗೆ ಎರಡನೇ ಇಂಟೆಗ್ರಲ್ ನ ಮೌಲ್ಯ 0 ದೊರೆಯುತ್ತದೆ ಹಾಗೂ - 𝜋 ಇಂದ 𝜋 ವರೆಗೆ ಮೊದಲನೇ ಇಂಟೆಗ್ರಲ್ ನ ಮೌಲ್ಯ 𝜋 ಆಗಿದೆ ಹೀಗಾಗಿ ಎರಡೂ ಸಂದರ್ಭಗಳಲ್ಲಿ ಇಂಟೆಗ್ರಲ್ ನ ಮೌಲ್ಯ 𝜋 ಆಗಿರುತ್ತದೆ ಇನ್ನುಳಿದ ಒಂದೇ ಒಂದು ಸನ್ನಿವೇಶವೆಂದರೆ ನಾವು ಎರಡೂ ಫಂಕ್ಷನ್ ಗಳನ್ನು 1 ಮತ್ತು 1 ಆಗಿ ತೆಗೆದುಕೊಂಡು - 𝜋 ಇಂದ 𝜋 ವರೆಗೆ ಇಂಟಿಗ್ರೇಟ್ ಮಾಡಿದರೆ ಸಹಜವಾಗಿ ನಮಗೆ 2𝜋 ದೊರೆಯುತ್ತದೆ ಎರಡೂ ಫಂಕ್ಷನ್ ಗಳನ್ನು cos ಸಮೂಹದ ಒಂದೇ ಮೆಂಬರ್ ಫಂಕ್ಷನ್ ಆಗಿ ತೆಗೆದುಕೊಂಡಾಗ ಇಂಟೆಗ್ರಲ್ ನ ಮೌಲ್ಯ 𝜋 sine ಸಮೂಹದ ಒಂದೇ ಮೆಂಬರ್ ಫಂಕ್ಷನ್ ಆಗಿ ತೆಗೆದುಕೊಂಡಾಗ ಇಂಟೆಗ್ರಲ್ ನ ಮೌಲ್ಯ ಮತ್ತೊಮ್ಮೆ 𝜋 ಹಾಗೂ ಒಂದೇ ಫಂಕ್ಷನ್ 1 ಆಗಿ ತೆಗೆದುಕೊಂಡಾಗ ಇಂಟೆಗ್ರಲ್ ನ ಮೌಲ್ಯ 2𝜋 ಹೀಗೆ ನಾವು ಮೂರೂ ಸನ್ನಿವೇಶಗಳನ್ನು ಪೂರ್ಣಗೊಳಿಸಿದ್ದೇವೆ 1 ಮತ್ತು cosine ಸಮೂಹದ ಅಥವಾ sine ಸಮೂಹದ ಯಾವುದೇ ಮೆಂಬರ್ ಫಂಕ್ಷನ್ ಅನ್ನು ತೆಗೆದುಕೊಂಡಾಗ ಇಂಟೆಗ್ರಲ್ ನ ಮೌಲ್ಯ 0 ಆಗಿರುತ್ತದೆ ಈಗ ಉಳಿದಿರುವ ಒಂದು ಸನ್ನಿವೇಶವೆಂದರೆ cos ಹಾಗೂ sin ಫಂಕ್ಷನ್ ಗಳ ಸಮೂಹದ ಯಾವುದೇ ಎರಡು ವಿಭಿನ್ನ ಮೆಂಬರ್ ಫಂಕ್ಷನ್ ಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಇವುಗಳಲ್ಲಿ ಒಂದು ಫಂಕ್ಷನ್ 1 ಆಗಿದ್ದಾಗ ನಾವು ಸಿಸ್ಟಮ್ ನ ಬೇರೆ ಯಾವುದೇ ಮೆಂಬರ್ ಫಂಕ್ಷನ್ ಅನ್ನು ತೆಗೆದುಕೊಂಡರೂ ನಮಗೆ 0 ದೊರೆಯುತ್ತದೆ ಇಲ್ಲಿ ನಾವು 1 ರ ಜೊತೆಗೆ ಸಿಸ್ಟಮ್ ನ ಬೇರೆ ಯಾವುದೇ ಮೆಂಬರ್ ಫಂಕ್ಷನ್ ಅನ್ನು ತೆಗೆದುಕೊಂಡರೂ ನಮಗೆ 0 ದೊರೆಯುತ್ತದೆ ಎಂದು ಮಾತ್ರ ತೋರಿಸಿಕೊಟ್ಟಿದ್ದೇವೆ ಈಗ ನಾವು ಈ ಸಾಧನೆಯನ್ನು ಮುಂದುವರಿಸೋಣ ನಾವು ಯಾವುದೇ ಎರಡು ವಿಭಿನ್ನ ಪೂರ್ಣಸಂಖ್ಯೆಗಳಾದ 𝑚 ಮತ್ತು 𝑛 ಗಳನ್ನು ಆಯ್ದುಕೊಂಡು cos ಸಮೂಹದಿಂದ ಎರಡು ಫಂಕ್ಷನ್ ಗಳನ್ನು ತೆಗೆದುಕೊಳ್ಳೋಣ 𝑚 ಮತ್ತು 𝑛 ಗಳು ಸಮಾನವಾಗಿದ್ದರೆ ಆಗ cos 𝑛𝑥 ಮತ್ತು cos 𝑚𝑥 ಈ ಫಂಕ್ಷನ್ ಗಳ ಇಂಟೆಗ್ರಲ್ ನ ಮೌಲ್ಯ 𝜋 ಆಗಿರುತ್ತದೆ ಆದರೆ ಈಗ 𝑚 ಮತ್ತು 𝑛 ಗಳು ಸಮಾನವಾಗಿಲ್ಲ ಒಂದು ಫಂಕ್ಷನ್ cos 𝑛𝑥 ಆದರೆ ಇನ್ನೊಂದು ಫಂಕ್ಷನ್ cos 𝑚𝑥 ಇವುಗಳು cos ಸಮೂಹದ 2 ವಿಭಿನ್ನ ಮೆಂಬರ್ ಫಂಕ್ಷನ್ ಗಳು ಈ ಸಂದರ್ಭದಲ್ಲಿ ನಾವು cosabcos2cos a cos b ಈ ಟ್ರಿಗೊನೋಮೆಟ್ರಿಕ್ ಸಮಾನತೆ ಯಲ್ಲಿ cos𝑛𝑥 𝑚𝑦 ಮತ್ತು cos𝑛𝑥 − 𝑚𝑦 ಗಳನ್ನು ಬಳಸುತ್ತೇವೆ ಹಾಗೂ - 𝜋 ಇಂದ 𝜋 ವರೆಗೆ ಇಂಟಿಗ್ರೇಟ್ ಮಾಡುತ್ತೇವೆ ಇಂಟಿಗ್ರೇಟ್ ಮಾಡಿದಾಗ ಇಲ್ಲಿ ನಮಗೆ sin ಸಿಗುತ್ತದೆ ಹಾಗೂ ಇಲ್ಲಿಯೂ ಕೂಡ ನಮಗೆ sin ಸಿಗುತ್ತದೆ - 𝜋 ಮತ್ತು 𝜋 ಮೌಲ್ಯಗಳನ್ನು ಹಾಕಿದಾಗ ನಮಗೆ ಇದರ ಮೌಲ್ಯ 0 ಸಿಗುತ್ತದೆ ಆದ್ದರಿಂದ ನಾವು cosine ಸಮೂಹದ ಯಾವುದೇ ಎರಡು ವಿಭಿನ್ನ ಮೆಂಬರ್ ಫಂಕ್ಷನ್ ಗಳನ್ನು ತೆಗೆದುಕೊಂಡಾಗ ಈ ಇಂಟೆಗ್ರಲ್ ನ ಮೌಲ್ಯ 0 ಆಗಿದೆ ಅದೇ ರೀತಿಯಲ್ಲಿ ನಾವು sine ಸಮೂಹದ ಯಾವುದೇ ಎರಡು ವಿಭಿನ್ನ ಮೆಂಬರ್ ಫಂಕ್ಷನ್ ಗಳನ್ನು ತೆಗೆದುಕೊಂಡರೆ ಆಗಲೂ ಕೂಡ ಇದೇ ರೀತಿಯ ಸನ್ನಿವೇಶವು ಉಂಟಾಗುತ್ತದೆ ಹಾಗೂ ಈ ಟ್ರಿಗೊನೋಮೆಟ್ರಿಕ್ ಸಮಾನತೆ ಇಂದ ನಮಗೆ ಋಣಾತ್ಮಕ ಚಿಹ್ನೆಯೊಂದಿಗೆ cos ಫಂಕ್ಷನ್ ಗಳು ದೊರೆಯುತ್ತವೆ ಮತ್ತೊಮ್ಮೆ ನಾವು sin𝑛 − 𝑚 𝑥 ಮತ್ತು sin𝑛 𝑚 𝑥 ಗಳನ್ನು ಇಂಟಿಗ್ರೇಟ್ ಮಾಡಿ 𝑥 ಅನ್ನು 𝜋 ಮತ್ತು −𝜋 ಗಳಿಂದ ಬದಲಾಯಿಸಿದಾಗ 𝜋 ಯನ್ನು ಪೂರ್ಣಾಂಕದಿಂದ ಗುಣಿಸಿದಾಗ ಅದರ sine ಮೌಲ್ಯವು 0 ಆಗುತ್ತದೆ ಹಾಗೂ 𝜋 ಯನ್ನು ಪೂರ್ಣಾಂಕದಿಂದ ಗುಣಿಸಿದಾಗ ಅದರ sine ಮೌಲ್ಯವು ಕೂಡ 0 ಆಗುತ್ತದೆ ಹೀಗಾಗಿ ಇದೂ ಕೂಡ 0 ಆಗುತ್ತದೆ ಆದ್ದರಿಂದ ನಾವು ಒಂದೇ ಸಮೂಹದ ಎರಡು ವಿಭಿನ್ನ ಮೆಂಬರ್ ಫಂಕ್ಷನ್ ಗಳನ್ನು ತೆಗೆದುಕೊಂಡಾಗ ನಮಗೆ 0 ದೊರೆಯುತ್ತದೆ ಒಂದು ಫಂಕ್ಷನ್ ಅನ್ನು 1 ಎಂದು ಸ್ಥಿರಗೊಳಿಸಿ ಇನ್ನೊಂದನ್ನು cosine ಅಥವಾ sine ಸಮೂಹದ ಬೇರೆ ಯಾವುದೇ ಫಂಕ್ಷನ್ ಅನ್ನು ತೆಗೆದುಕೊಂಡರೆ ಆಗಲೂ ಕೂಡ 0 ಸಿಗುತ್ತದೆ ಈಗ ಬೇರೆ ಯಾವುದು ಉಳಿದುಕೊಂಡಿದೆ ಯಾವುದೇ 𝑚 ಮತ್ತು 𝑛 ಗಳಿಗೆ ನಾವು sine ಸಮೂಹದಿಂದ ಒಂದು ಫಂಕ್ಷನ್ ಮತ್ತು cosine ಸಮೂಹದಿಂದ ಇನ್ನೊಂದು ಫಂಕ್ಷನ್ ಅನ್ನು ತೆಗೆದುಕೊಂಡರೆ ಆಗ ಏನಾಗುತ್ತದೆ ಯಾವುದೇ ಪೂರ್ಣಾಂಕಗಳಾದ 𝑚 ಮತ್ತು 𝑛 ಗಳಿಗೆ 2 ವಿಭಿನ್ನ ಸಮೂಹಗಳಿಂದ ಅಂದರೆ sine ಮತ್ತು cosine ಗಳಿಂದ 2 ವಿಭಿನ್ನ ಮೆಂಬರ್ ಫಂಕ್ಷನ್ ಗಳನ್ನು ತೆಗೆದುಕೊಂಡರೆ ಅವುಗಳು ಪರಸ್ಪರ ಓರ್ಥೋಗೊನಲ್ ವಾಗಿರುತ್ತವೆ ಎಂದು ನಾವು ಈಗ ಸಾಧಿಸುತ್ತೇವೆ ನಾವು sin 𝑛𝑥 ಮತ್ತು cos 𝑚𝑥 ಫಂಕ್ಷನ್ ಗಳನ್ನು ತೆಗೆದುಕೊಳ್ಳೋಣ ಇವುಗಳಲ್ಲಿ ಒಂದು sine ಸಮೂಹದಿಂದ ಹಾಗೂ ಇನ್ನೊಂದು cosine ಸಮೂಹದಿಂದ ಬಂದಿವೆ ಇಲ್ಲಿ 𝑚 ಮತ್ತು 𝑛 ಸಮಾನವಾಗಿರಬಹುದು ಏಕೆಂದರೆ ಫಂಕ್ಷನ್ ಗಳು ಬೇರೆ ಬೇರೆ ಸಮೂಹಗಳಿಂದ ಬಂದಿವೆ ಒಂದು sine ನಿಂದಾದರೆ ಇನ್ನೊಂದು cosine ನಿಂದ ಉದಾಹರಣೆಗೆ ನಾವು sin 𝑥 cos 𝑥 ಅನ್ನು ಪರಿಗಣಿಸಬಹುದು ಈ ಇಂಟೆಗ್ರಲ್ ನ ಮೌಲ್ಯವು 0 ಆಗುತ್ತದೆ ಏಕೆಂದರೆ ಇಲ್ಲಿ cos ಒಂದು ಸಮ ಫಂಕ್ಷನ್ ಮತ್ತು sin ಒಂದು ಬೆಸ ಫಂಕ್ಷನ್ ಆದ್ದರಿಂದ ಈ ಇಂಟೆಗ್ರಂಡ್ ಒಂದು ಬೆಸ ಫಂಕ್ಷನ್ ಆಗುತ್ತದೆ ಹಾಗೂ ನಾವು ಇದನ್ನು - 𝜋 ಇಂದ 𝜋 ವರೆಗೆ ಇಂಟಿಗ್ರೇಟ್ ಮಾಡುತ್ತಿದ್ದೇವೆ ಆದ್ದರಿಂದ 𝑛 ಮತ್ತು 𝑚 ಗಳ ಮೌಲ್ಯಗಳು ಏನೇ ಇರಲಿ ಇದರ ಮೌಲ್ಯ 0 ಆಗುತ್ತದೆ ಈಗಷ್ಟೇ ಸಾಧಿಸಿರುವ ಪ್ರಮೇಯದಲ್ಲಿ ನಾವು ಮೂಲಭೂತ ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ಅನ್ನು ಪರಿಗಣಿಸಿದ್ದೇವೆ ಇದರಲ್ಲಿ ಪೀರಿಯಡ್ 2𝜋 ಆಗಿದೆ ಪೀರಿಯಡ್ 2𝜋 ನ ಬದಲಾಗಿ 2𝑙 ಆಗಿರುವ ಯಾವುದೇ ಒಂದು ಸಾಮಾನ್ಯ ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ಅನ್ನು ತೆಗೆದುಕೊಂಡಾಗ ನಾವು ಇದಕ್ಕಿಂತ ಹೆಚ್ಚು ಸಾಮಾನ್ಯವಾದ ಪ್ರಮೇಯವನ್ನು ಪಡೆಯಬಹುದು ಆ ಸಂದರ್ಭದಲ್ಲೂ ಕೂಡ ನಮಗೆ ಇದೇ ಪ್ರಕಾರದ ಫಲಿತಾಂಶ ಸಿಗುತ್ತದೆ ಈಗ ನಮ್ಮಲ್ಲಿ ಹೆಚ್ಚು ಸಾಮಾನ್ಯವಾದ ಸಿಸ್ಟಮ್ ಇದೆ ಇಲ್ಲಿ ನಾವು 1 cos xlsin xlcos 2xlsin 2xlcos 3xlsin3xl ಈ ರೀತಿಯಾಗಿ ಫಂಕ್ಷನ್ ಗಳನ್ನು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಈ ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ನ ಪೀರಿಯಡ್ 2𝜋 ನ ಬದಲಾಗಿ 2𝑙 ಆಗಿದೆ ಈ ಸಂದರ್ಭದಲ್ಲಿ ನಮ್ಮ ಸಿಸ್ಟಮ್ −𝑙 ನಿಂದ 𝑙 ವರೆಗೆ ಓರ್ಥೋಗೊನಲ್ ವಾಗಿರುತ್ತದೆ −𝑙 ನಿಂದ 𝑙 ವರೆಗೆ ಹೋಗುತ್ತಾ ನಾವು ಪೀರಿಯಡ್ 2𝑙 ನ ಅಂತರವನ್ನು ಸಾಗಿರುತ್ತೇವೆ ಅದಕ್ಕೆ ಬದಲಾಗಿ ನಾವು ಯಾವುದೇ ನೈಜ ಸಂಖ್ಯೆ a ಗೆ 𝑎 ಇಂದ 𝑎 2𝑙 ವರೆಗೆ ಹೋಗಬಹುದು ಈ ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ಕೂಡ −𝑙 ನಿಂದ 𝑙 ವರೆಗಿನ ಇಂಟರ್ವಲ್ ನಲ್ಲಿ ಅಥವಾ 𝑎 ಇಂದ 𝑎 2𝑙 ನ ಇಂಟರ್ವಲ್ ನಲ್ಲಿ ಓರ್ಥೋಗೊನಲ್ ವಾಗಿರುತ್ತದೆ ಹಾಗಾಗಿ ಇದು ನಾವು ಸಾಧಿಸಿರುವ ಪ್ರಮೇಯಕ್ಕಿಂತ ಹೆಚ್ಚು ಸಾಮಾನ್ಯವಾದ ಪ್ರಮೇಯವಾಗಿದೆ ಇದನ್ನು ನಾವು ಇಲ್ಲಿ ಸಾಧಿಸುವುದಿಲ್ಲ ಆದರೆ ಇದರ ಸಾಧನೆಯು ನಾವು ಈಗಷ್ಟೇ ಕೊಟ್ಟಿರುವ ಸಾಧನೆಯನ್ನು ಹೋಲುತ್ತದೆ ಈ ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ನ ಸಾಮಾನ್ಯ ಪೀರಿಯಡ್ 2𝑙 ಆಗಿದೆ ಈಗ ನಮ್ಮಲ್ಲಿ ಇರುವ ಫಲಿತಾಂಶಗಳೆಂದರೆ ನಾವು cos mxl ಮತ್ತು cos nxl ಗಳನ್ನು ಗುಣಿಸಿ −𝑙 ನಿಂದ 𝑙 ವರೆಗೆ ಇಂಟಿಗ್ರೇಟ್ ಮಾಡಿದರೆ ನಮಗೆ ಅದರ ಮೌಲ್ಯ 0 ಸಿಗುತ್ತದೆ 𝑚 ಮತ್ತು 𝑛 ಗಳು ಸಮನಾಗಿದ್ದರೆ ಆಗ ನಮಗೆ 𝑙 ದೊರೆಯುತ್ತದೆ ಮೊದಲು ನಮಗೆ 𝜋 ನನಗೆ ದೊರೆತಿತ್ತು ಆದ್ದರಿಂದ 𝑚 ≠ 𝑛 ಆಗಿದ್ದರೆ ಆಗ ಮೌಲ್ಯವು 0 ಆಗಿರುತ್ತದೆ ಆದ್ದರಿಂದ ನಾವು ವಿಭಿನ್ನ ಮೆಂಬರ್ ಫಂಕ್ಷನ್ ಗಳನ್ನು ತೆಗೆದುಕೊಂಡರೆ ಅವುಗಳು ಪರಸ್ಪರ ಓರ್ಥೋಗೊನಲ್ ವಾಗಿವೆ ಒಂದೇ ಫಂಕ್ಷನ್ ಅನ್ನು ಎರಡು ಬಾರಿ ತೆಗೆದುಕೊಂಡರೆ ಆಗ ಅದರ ಮೌಲ್ಯ 𝑙 ಆಗುತ್ತದೆ ನಾವು ಇದನ್ನು ಸಾಧಿಸಬಹುದು ಅದೇ ರೀತಿಯಾಗಿ sine ಫಂಕ್ಷನ್ ಗಳ ಸಮೂಹಕ್ಕೂ ಕೂಡ ನಮ್ಮಲ್ಲಿ ಇದಕ್ಕೆ ಹೋಲುವ ಫಲಿತಾಂಶಗಳಿವೆ ಅಂದರೆ ಎರಡು ವಿಭಿನ್ನ sine ಫಂಕ್ಷನ್ ಗಳಿಗೆ −𝑙 ನಿಂದ 𝑙 ವರೆಗೆ ಮೌಲ್ಯವು 0 ಆಗಿದೆ ಆದರೆ ನಾವು ಒಂದೇ sine ಫಂಕ್ಷನ್ ಅನ್ನು ಎರಡು ಬಾರಿ ತೆಗೆದುಕೊಂಡರೆ ಆಗ ಮೌಲ್ಯವು 𝑙 ಆಗುತ್ತದೆ ನಮಗೆ ಮೊದಲೇ ತಿಳಿದಿರುವ ಹಾಗೆ ಆವರ್ತಕ ಫಂಕ್ಷನ್ ಗಳನ್ನು ನಾವು −𝑙 ನಿಂದ 𝑙 ವರೆಗೆ ಅಥವಾ 𝑎 ನಿಂದ 𝑎 2𝑙 ವರೆಗೆ ಇಂಟಿಗ್ರೇಟ್ ಮಾಡಿದರೂ ಅದರ ಮೌಲ್ಯವು ಒಂದೇ ಆಗಿರುತ್ತದೆ ಇನ್ನೊಂದು ಫಲಿತಾಂಶವೆಂದರೆ ನಾವು ಒಂದು ಫಂಕ್ಷನ್ ಅನ್ನು sine ಸಮೂಹದಿಂದ ಮತ್ತೊಂದನ್ನು cosine ಸಮೂಹದಿಂದ ತೆಗೆದುಕೊಂಡರೆ ಆಗಲೂ ಕೂಡ ನಮಗೆ 0 ದೊರೆಯುತ್ತದೆ ಇದು ನಾವು ಮುಂದಿನ ಉಪನ್ಯಾಸದಲ್ಲಿ ಬಳಸುವ ಒಂದು ಮುಖ್ಯವಾದ ಫಲಿತಾಂಶವಾಗಿದೆ ಇಲ್ಲಿ ಒಂದು ಟಿಪ್ಪಣಿಯೆಂದರೆ 𝑙 𝜋 ಆದಾಗ ಈ ಸಿಸ್ಟಮ್ ನಾವು ಈಗಾಗಲೇ ಚರ್ಚಿಸಿರುವ 1 cos 𝑥 sin 𝑥 sin 2𝑥 ಇತ್ಯಾದಿ ಈ ಸಿಸ್ಟಮ್ ಆಗಿ ಸರಳಗೊಳ್ಳುತ್ತದೆ ಇದು 2𝜋 ಪೀರಿಯಡ್ ಇರುವ ಮೂಲಭೂತ ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ನಾವು ಈಗಷ್ಟೇ ವಿವರಿಸಿದಂತೆ ಇಂಟೆಗ್ರಂಡ್ ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ನ ಎರಡು ವಿಭಿನ್ನ ಮೆಂಬರ್ ಫಂಕ್ಷನ್ ಗಳ ಗುಣಲಬ್ಧವಾದಾಗ ಪೀರಿಯಡ್ ನ ಉದ್ದದ ಯಾವುದೇ ಇಂಟರ್ವಲ್ ನ ಮೇಲೆ ಇಂಟಿಗ್ರಲ್ ನ ಮೌಲ್ಯವು 0 ಆಗುತ್ತದೆ sine ಅಥವಾ cosine ಸಮೂಹದ ಒಂದೇ ಮೆಂಬರ್ ಫಂಕ್ಷನ್ ನ ಗುಣಲಬ್ಧವನ್ನು ಪರಿಗಣಿಸಿದರೆ ಅಂದರೆ ನಾವು sin 𝑥 sin 𝑥 ಅಥವಾ sin 2𝑥 sin 2𝑥 ಈ ರೀತಿಯಾಗಿ ತೆಗೆದುಕೊಂಡರೆ ಆಗ ಸಿಗುವ ಮೌಲ್ಯವು ಇಂಟರ್ವಲ್ ನ ಗಾತ್ರದ ಅರ್ಧಾಂಶಕ್ಕೆ ಸಮನಾಗಿರುತ್ತದೆ ಹಾಗಾಗಿ ನಾವು −𝑙 ಇಂದ 𝑙 ವರೆಗೆ ತೆಗೆದುಕೊಂಡಿದ್ದರೆ ಆಗ ಮೌಲ್ಯವು 𝑙 ಆಗುತ್ತದೆ ಅಥವಾ ನಾವು - 𝜋 ಇಂದ 𝜋 ವರೆಗೆ ಪರಿಗಣಿಸಿದ್ದರೆ ಆಗ ಇಂಟಿಗ್ರಲ್ ನ ಮೌಲ್ಯವು 𝜋 ಆಗುತ್ತದೆ ಇದನ್ನು ನಾವು ಈಗಾಗಲೇ ನೋಡಿದ್ದೇವೆ ಈ ಉಪನ್ಯಾಸವನ್ನು ಸಿದ್ಧಗೊಳಿಸಲು ನಾವು ಈ ಎಲ್ಲಾ ಉಲ್ಲೇಖಗಳನ್ನು ಬಳಸಿದ್ದೇವೆ ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಇಂದು ನಾವು ಮೂಲತಃ sine ಮತ್ತು cosine ಫಂಕ್ಷನ್ ಗಳ ಸೀಮಿತ ಮೊತ್ತ ವಾದ ಟ್ರಿಗೊನೋಮೆಟ್ರಿಕ್ ಪೋಲಿನೋಮಿಯಲ್ ವಿಷಯವಾಗಿ ತಿಳಿದುಕೊಂಡೆವು 1 cos xl sin xl ಇತ್ಯಾದಿಗಳನ್ನು ಒಳಗೊಂಡ ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ಅನ್ನು ಕೂಡ ಚರ್ಚಿಸಿದೆವು ಇಂತಹ ಸಿಸ್ಟಮ್ ಗಳು l ನಿಂದ l ವರೆಗೆ ಇರುವ ಇಂಟರ್ವಲ್ ನ ಮೇಲೆ ಓರ್ಥೋಗೊನಲ್ ವಾಗಿವೆ ಎಂಬುದನ್ನು ಸಹ ನಾವು ಸಾಧಿಸಿದೆವು ಅಂದರೆ ನಾವು 2 ವಿಭಿನ್ನ ಸದಸ್ಯ ಫಂಕ್ಷನ್ ಗಳನ್ನು ತೆಗೆದುಕೊಂಡು ಅವುಗಳ ಗುಣಲಬ್ದವನ್ನು l ನಿಂದ l ವರೆಗೆ ಇಂಟಿಗ್ರೇಟ್ ಮಾಡಿದರೆ ಅದರ ಮೌಲ್ಯವು 0 ಆಗುತ್ತದೆ ಇಲ್ಲಿ ನೀವು ಯಾವುದೇ 2 ವಿಭಿನ್ನ ಸದಸ್ಯ ಫಂಕ್ಷನ್ ಗಳನ್ನು ತೆಗೆದುಕೊಳ್ಳಬಹುದು ಅವುಗಳ ಗುಣಲಬ್ಧವನ್ನು ನಾವು l ನಿಂದ l ವರೆಗೆ ಇಂಟಿಗ್ರೇಟ್ ಮಾಡಿದರೆ ಅದರ ಮೌಲ್ಯವು 0 ಆಗುತ್ತದೆ ಈ ಉಪನ್ಯಾಸವು ಇಲ್ಲಿಗೆ ಮುಕ್ತಾಯವಾಗುತ್ತದೆ ಗಮನವಿಟ್ಟು ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು